ನಿಮ್ಮೆಲ್ಲರಿಗೂ ಸ್ವಾಗತ ನಾವು ಈ ಕೋರ್ಸ್ ಅನ್ನು ಮುಕ್ತಾಯಗೊಳಿಸುವತ್ತ ಸಾಗುತ್ತಿದ್ದೇವೆ ಆದ್ದರಿಂದ ಕೊನೆಯ ಒಂದು ಉಪನ್ಯಾಸವು ಇತರ ವೇಳಾಪಟ್ಟಿ ತಂತ್ರಗಳು ಆದ್ದರಿಂದ ಈಗ ನಾವು ಬಾರ್ ಚಾರ್ಟ್ನೊಂದಿಗೆ ಪ್ರಾರಂಭಿಸೋಣ ಆದ್ದರಿಂದ ಬಾರ್ ಚಾರ್ಟ್ ಬಗ್ಗೆ ನಾನು ಇಲ್ಲಿ ಮತ್ತು ಅಲ್ಲಿ ಚರ್ಚಿಸಿದ್ದೇನೆ ಆದರೆ ಈ ಬಾರ್ ಚಾರ್ಟ್ ಯಾವುದು ಮತ್ತು ಇತರ ಪ್ರಭೇದಗಳು ಯಾವುವು ಎಂಬುದರ ಕುರಿತು ನಾವು ಸರಿಯಾದ ಪರಿಚಯವನ್ನು ನೀಡಿಲ್ಲ ಆದ್ದರಿಂದ ಬಾರ್ ಚಾರ್ಟ್ ಬಾರ್ನ ಆಕಾರದಿಂದಾಗಿ ಈ ಹೆಸರು ಬಂದಿದೆ ಚಟುವಟಿಕೆಗಳ ಆಕಾರವನ್ನು ಬಾರ್ ಆಗಿ ತೋರಿಸಲಾಗಿದೆ ಅದು ಆಯತಾಕಾರದ ಆಕಾರದಂತಿದೆ ಮತ್ತು ಈ ಹೆಸರು ಬಾರ್ ಆಗಿ ಬಂದಿದೆ ಮತ್ತು ಇನ್ನೊಂದು ಹೆಸರು ಗ್ಯಾಂಟ್ ಚಾರ್ಟ್ ಏಕೆಂದರೆ ಬಾರ್ ಚಾರ್ಟ್ ಅನ್ನು ಪರಿಚಯಿಸುವ ವ್ಯಕ್ತಿ ಹೆನ್ರಿ ಎಲ್ ಗ್ಯಾಂಟ್ ನಾವು ಇದನ್ನು ಬಾರ್ ಚಾರ್ಟ್ ಎಂದು ಕರೆಯಲು ಇನ್ನೊಂದು ಕಾರಣವಾಗಿದೆ ಇದು ನಿರ್ಮಾಣದಲ್ಲಿ ಹೆಚ್ಚಾಗಿ ಬಳಸುವ ಸಾಧನವಾಗಿದೆ ಮತ್ತು ಸರಳತೆ ತಯಾರಿಕೆಯ ಸುಲಭತೆ ಮತ್ತು ಸುಲಭವಾಗಿ ಅರ್ಥವಾಗುವ ಸ್ವರೂಪದಿಂದಾಗಿ ಇದನ್ನು ಬಹಳ ವ್ಯಾಪಕವಾಗಿ ಬಳಸಲಾಗುತ್ತದೆ ಇಂದಿಗೂ ಅನೇಕ ನಿರ್ಮಾಣ ಸಂಸ್ಥೆಗಳು ಬಾರ್ ಚಾರ್ಟ್ ಪ್ರಾತಿನಿಧ್ಯವನ್ನು ತೋರಿಸುವುದರಲ್ಲಿ ಬಹಳ ಸಂತೋಷವಾಗಿದೆ ಈಗ ನಾವು ಈ ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಆದ್ದರಿಂದ ಇಲ್ಲಿ ನೀವು ನೋಡಿದರೆ ಎಕ್ಸ್ ಅಕ್ಷವು ಮುಖ್ಯವಾಗಿ ಟೈಮ್ಲೈನ್ ಅನ್ನು ತೋರಿಸುತ್ತದೆ ಆದ್ದರಿಂದ ಇವೆಲ್ಲವೂ ವಾರಗಳಲ್ಲಿನ ಅವಧಿ ಸರಿ ಮತ್ತು y ಅಕ್ಷವು ಮುಖ್ಯವಾಗಿ ವಾರಗಳ ಅವಧಿಯಾಗಿದೆ ಮತ್ತು y ಅಕ್ಷವು ಚಟುವಟಿಕೆಗಳ ಪಟ್ಟಿಯನ್ನು ತೋರಿಸುತ್ತದೆ ಉದಾಹರಣೆಗೆ ಸೈಟ್ ತಯಾರಿಕೆ ಇದು 0 ಇಂದ ಪ್ರಾರಂಭವಾಗುತ್ತದೆ ಮುಗಿಸಲು 3 ವಾರಗಳವರೆಗೆ ತೆಗೆದುಕೊಳ್ಳುತ್ತದೆ ಸೈಟ್ ಸಿದ್ಧತೆ ಮುಗಿದ ನಂತರ ಅಡಿಟಿಪ್ಪಣಿಗಳು ಪ್ರಾರಂಭವಾಗುತ್ತವೆ ಮತ್ತು ಮುಗಿಸಲು ಇನ್ನೂ 4 ವಾರಗಳು ಬೇಕಾಗುತ್ತದೆ ಆದ್ದರಿಂದ ಈ ರೀತಿಯ ಬಾರ್ ಚಾರ್ಟ್ ಪ್ರಾತಿನಿಧ್ಯವು ಮುಂದುವರಿಯುತ್ತದೆ ಮತ್ತು ನಂತರ ಅಡಿಪಾಯ ತಾತ್ಕಾಲಿಕ ವಿದ್ಯುತ್ ಸೇವೆ ಸಮಾನಾಂತರವಾಗಿ ಪ್ರಾರಂಭಿಸಬಹುದು ಈ ಎತ್ತರ ತಯಾರಿಕೆಯ ನಂತರ ನಮಗೆ ನೀರು ಮತ್ತು ಒಳಚರಂಡಿ ಟ್ಯಾಪ್ ಇದೆ ಅಡಿಪಾಯದ ನಂತರ ನಾವು ಮಣ್ಣಿನ ಸಂಸ್ಕರಣೆಯನ್ನು ಹೊಂದಿದ್ದೇವೆ ನಂತರ ನಾವು ಚೌಕಟ್ಟನ್ನು ಮತ್ತು ಕಲ್ಲಿನ ಗೋಡೆಗಳುಹೊಂದಿದ್ದೇವೆ ಇದು ಪ್ರಾಥಮಿಕವಾಗಿ ನಿರ್ಮಿಸಲಾದ ರಚನೆಯಾಗಿದೆ ಇದು ನಿರ್ಮಾಣಕ್ಕಾಗಿ ನಿರ್ಮಿಸಲಾದ ವಾಸ್ತುಶಿಲ್ಪದ ರಚನೆ ಈಗ ಈ ಉದಾಹರಣೆಯಲ್ಲಿ ನ್ಯೂನತೆಯೆಂದರೆ ವಿವಾದಗಳ ಸಂದರ್ಭದಲ್ಲಿ ಅದನ್ನು ಸರಿಯಾದ ದಾಖಲೆಯಾಗಿ ಬಳಸಲಾಗುವುದಿಲ್ಲ CPM ವೇಳಾಪಟ್ಟಿಗಳು ಅಥವಾ PDM ಅನ್ನು ಮಾತ್ರ ಬಳಸಲಾಗುತ್ತದೆ ಅಥವಾ ವಿವಾದಗಳ ಸಂದರ್ಭದಲ್ಲಿ ಅವುಗಳನ್ನು ಸಮರ್ಥ ದಾಖಲೆಯಾಗಿ ಪರಿಗಣಿಸಲಾಗುತ್ತದೆ ಏಕೆಂದರೆ ಚಟುವಟಿಕೆಗಳ ನಡುವಿನ ಯಾವುದೇ ಸಂಬಂಧವನ್ನು ಇಲ್ಲಿ ತೋರಿಸಲಾಗಿಲ್ಲ ಮತ್ತು ನೀವು ನವೀಕರಿಸುತ್ತಿರುವಾಗ ಇತರ ಚಟುವಟಿಕೆಗಳು ಕೆಲವೊಮ್ಮೆ ನೀವು ಕೆಲವು ಚಟುವಟಿಕೆಗಳು ಜಾರಿಬಿದ್ದಿರಬಹುದು ಅಥವಾ ವಿಸ್ತರಿಸಬಹುದು ಪೂರ್ವವರ್ತಿಗಳು ಮತ್ತು ಉತ್ತರಾಧಿಕಾರಿಗಳ ಸಂಬಂಧಗಳು ನಿಮಗೆ ತಿಳಿದಿಲ್ಲದಿದ್ದರೆ ಯಾರಾದರೂ ಚಟುವಟಿಕೆಗಳನ್ನು ನವೀಕರಿಸುವುದು ತುಂಬಾ ಕಷ್ಟ ಏಕೆಂದರೆ ಅಂತಹ ನೆಟ್ವರ್ಕ್ ನಿಮಗೆ ಅದನ್ನು ಮಾಡಲು ಸಹಾಯ ಮಾಡುವುದಿಲ್ಲ ಏಕೆಂದರೆ ಚಟುವಟಿಕೆಗಳ ನಡುವೆ ಯಾವುದೇ ಸಂಬಂಧವಿಲ್ಲ ಈಗ ಈ X ಅಕ್ಷ Y ಅಕ್ಷ ಕೂಡ ನಾನು ಹೇಳಿದ್ದೇನೆ ಅದು ಚಟುವಟಿಕೆಗಳ ಪಟ್ಟಿ x ಅಕ್ಷವು ಒಂದು ಟೈಮ್ಲೈನ್ ಅನ್ನು ತೋರಿಸುತ್ತ ದೆ ಮತ್ತು ಬಾರ್ನ ಉದ್ದವು ಎಲ್ಲಾ ಚಟುವಟಿಕೆಗಳ ಅವಧಿಯನ್ನು ಸರಿಯಾಗಿ ಪ್ರತಿನಿಧಿಸುತ್ತದೆ ಅದು ಬಾರ್ ಚಾರ್ಟ್ನನ ಮುಖ್ಯ ಮಹತ್ವವಾಗಿದೆ ಆದ್ದರಿಂದ ಇದು ದೃಶ್ಯ ಅಥವಾ ಗ್ರಾಫಿಕ್ 2D ಪ್ರಾತಿನಿಧ್ಯವಾಗಿದೆ ಇದು ಯೋಜನೆಯ ಚಟುವಟಿಕೆಗಳ ಎರಡು ಅಕ್ಷ x ಮತ್ತು y ಅಕ್ಷಗಳನ್ನು ಮಾತ್ರ ಹೊಂದಿದೆ ಮತ್ತು ಚಟುವಟಿಕೆಗಳ ನಡುವೆ ಸಾಮಾನ್ಯವಾಗಿ ಯಾವುದೇ ಲಿಂಕ್ಗಳಿಲ್ಲದ ಟೈಮ್ ಸ್ಕೇಲ್ ಬಾರ್ನಲ್ಲಿನ ಅನುಕ್ರಮ ಇತರ ಪ್ರಭೇದಗಳನ್ನು ತೋರಿಸುತ್ತದೆ ಆದರೆ ಸಾಂಪ್ರದಾಯಿಕ ಬಾರ್ ಚಾರ್ಟ್ ಚಟುವಟಿಕೆಗಳ ನಡುವೆ ಯಾವುದೇ ಸಂಬಂಧವನ್ನು ತೋರಿಸುವುದಿಲ್ಲ ಈಗ ಚಟುವಟಿಕೆಗಳ ಪ್ರಾತಿನಿಧ್ಯ ಸಾಮಾನ್ಯವಾಗಿ ಕಂಟಿನ್ಯೂಸ್ ಬಾರ್ ಪಟ್ಟಿಯಾಗಿದೆ ಅದನ್ನೇ ನಾವು ನೋಡಿದ್ದೇವೆ ಆದರೆ ಬಾರ್ ಚಾರ್ಟ್ಗಳು ನಿರಂತರವಲ್ಲದ ಚಟುವಟಿಕೆಗಳನ್ನು ಸಹ ತೋರಿಸುತ್ತದೆ ಇದನ್ನು ನಾವು ಚಟುವಟಿಕೆ ವಿಭಜನೆ ಎಂದು ಕರೆಯುತ್ತೇವೆ ನೀವು ಇಲ್ಲಿ ಅಡಿಟಿಪ್ಪಣಿಗಳನ್ನು ನೋಡಿದರೆ ಅದು ನಿಜವಾಗಿ 7 ರಿಂದ ಪ್ರಾರಂಭವಾಗುತ್ತದೆ ನಂತರ 4 ರಿಂದ 5 ನೇ ವಾರದಲ್ಲಿ ಮುಖ್ಯವಾಗಿ ಅಂತರವಿದೆ ಇಲ್ಲಿ ಅಡಿಟಿಪ್ಪಣಿಗಳಲ್ಲಿ ಯಾವುದೇ ಕೆಲಸ ನಡೆಯುವುದಿಲ್ಲ ಎಂದು ಸೂಚಿಸುತ್ತದೆ ಮತ್ತು ನಂತರ ಮುಂದಿನ ವಾರದಲ್ಲಿ ಕೆಲಸ ಪುನರಾರಂಭವಾಗುತ್ತದೆ ಆದ್ದರಿಂದ ನೀವು ಖಾಲಿ ಜಾಗದೊಂದಿಗೆ ತೋರಿಸಬಹುದು ಈ ಸಂಕೇತವೂ ಸಾಧ್ಯ ಇಲ್ಲದಿದ್ದರೆ ನಾನು ಸಹ ಈ ರೀತಿ ತೋರಿಸಬಹುದು ಬಾರ್ ಚಾರ್ಟ್ನಲ್ಲಿನ ಈ ಸಂಕೇತವು ಸಹ ಸಾಧ್ಯವಿದೆ ಮತ್ತು ಚಟುವಟಿಕೆಯ ವಿಭಜನೆಗಳನ್ನು ಪ್ರತಿನಿಧಿಸುವ ಇನ್ನೊಂದು ಮಾರ್ಗವೆಂದರೆ ಬಾರ್ಗಳ ನೆಕ್ಕಿನ್ಗ್ ಇದು ನಾನು ಈ ರೀತಿಯ ಚಟುವಟಿಕೆಯನ್ನು ಮಾಡಲಿದ್ದೇನೆ ಎಂದು ಸೂಚಿಸುತ್ತದೆ ಯಾವುದೇ ಪ್ರದರ್ಶನದ ಅವಧಿಯಲ್ಲಿ ಇದು ತುಂಬಾ ತೆಳ್ಳಗಿನ ಬಾರ್ ಹೊಂದಿದ್ದೇವೆ ಮತ್ತೊಂದು ಆಯತದ ತುಂಡು ಬಾರ್ ಚಾರ್ಟ್ ಪ್ರಾತಿನಿಧ್ಯದಲ್ಲಿ ನಾವು ನೆಟ್ವರ್ಕ್ ವಿಭಜನಾ ಚಟುವಟಿಕೆಯನ್ನು ಪ್ರತಿನಿಧಿಸುವ ವಿಧಾನ ಇದು ನಂತರ ಮುಂದಿನ ಮೈಲಿಗಲ್ಲುMilestone ಚಾರ್ಟ್ ಮೈಲಿಗಲ್ಲು ಯಾವುದು ಎಂದು ನಿಮಗೆ ತಿಳಿದಿದೆ ನಾವು ಮೊದಲ ವಾರದಲ್ಲಿಯೇ ಪರಿಚಯಿಸಿದ್ದೇವೆ ಆದ್ದರಿಂದ ಮೈಲಿಗಲ್ಲುಗಳು ಯಾವುದೇ ಅವಧಿಯನ್ನು ಅಥವಾ ಯಾವುದೇ ಸಂಪನ್ಮೂಲಗಳನ್ನು ಬಳಸದ ಘಟನೆಗಳಾಗಿವೆ ಮೈಲಿಗಲ್ಲುಗಳು ನಿಮಗೆ ಒಂದು ಮಾಹಿತಿಯನ್ನು ನೀಡುವ ಮಹತ್ವದ ಘಟನೆಗಳಾಗಿವೆ ಒಂದು ನಿರ್ಣಾಯಕ ದಿನಾಂಕವನ್ನು ನಿರ್ದಿಷ್ಟ ದಿನಾಂಕದಂದು ಪೂರ್ಣಗೊಳಿಸಬೇಕು ಅಥವಾ ಪ್ರಾರಂಭಿಸಬೇಕು ಮತ್ತು ಅದು ಮೈಲಿಗಲ್ಲಿನ ಸೂಚನೆಯಾಗಿದೆ ಮತ್ತು ಬಾರ್ ಚಾರ್ಟ್ಗಳು ಮೈಲಿಗಲ್ಲುಗಳನ್ನು ಸಹ ಪ್ರತಿನಿಧಿಸಬಹುದು ಮತ್ತು ನಾವು ಅದನ್ನು ಮೈಲಿಗಲ್ಲು ಚಾರ್ಟ್ ಎಂದು ಕರೆಯುತ್ತೇವೆ ಆದ್ದರಿಂದ ಈ ಉದಾಹರಣೆಯನ್ನು ನೀವು ಚೆನ್ನಾಗಿ ನೆನಪಿಸಿಕೊಳ್ಳುತ್ತೀರಿ ಇದು ಕಂಪ್ಯೂಟೇಶನಲ್ ಲ್ಯಾಬೊರೇಟರಿಯ ಅಭಿವೃದ್ಧಿಯಾಗಿದೆ ಮತ್ತು ಅಲ್ಲಿ ನಾವು ಮೈಲಿಗಲ್ಲು ಯೋಜನೆ ಬಗ್ಗೆ ಮಾತನಾಡಿದ್ದೇವೆ ಆದ್ದರಿಂದ ಪ್ರಾಥಮಿಕವಾಗಿ ಜನವರಿ 2020 ರ ಬೋಧನಾ ಅಧಿವೇಶನಕ್ಕೆ ಪ್ರಯೋಗಾಲಯವನ್ನು ಸ್ಥಾಪಿಸುವ ಕಾರ್ಯಸೂಚಿಯು ಬಂದಾಗ ನಂತರ ಎಲ್ಲವೂ ಕಂಪ್ಯೂಟರ್ಗೆ ಸಂಬಂಧಿಸಿದ ಎಲ್ಲಾ ಚಟುವಟಿಕೆಗಳು ಪ್ರಯೋಗಾಲಯವನ್ನು ಸ್ಥಾಪಿಸುವುದು ಡಿಸೆಂಬರ್ ಅಂತ್ಯದ ಮೊದಲು ಪೂರ್ಣಗೊಳ್ಳಬೇಕು ಇದನ್ನು 4 ಕ್ವಾರ್ಟರ್ಸ್ ಆಗಿ ವಿಭಜಿಸಲಾಗಿದೆ ಈಗ ನೀವು ಇದನ್ನು ನೋಡಿದರೆ ಮುಖ್ಯವಾಗಿ ನೀವು ಕೊನೆಯದರಿಂದ ಹೋದರೆ ಸಾಫ್ಟ್ವೇರ್ ಸಂಗ್ರಹಣೆ ಸಾಫ್ಟ್ವೇರ್ ಸ್ಥಾಪನೆ ಮತ್ತು ನಂತರ ತರಬೇತಿ ನೀಡಬೇಕಾಗಿದೆ ಆಗ ನೀವು ಮಾತ್ರ ಲ್ಯಾಬ್ ಸೆಷನ್ಗಳನ್ನು ಪ್ರಾರಂಭಿಸಬಹುದು ಪ್ರಮುಖ ಸಾಫ್ಟ್ವೇರ್ನಲ್ಲಿ ನೀವು ಬಯಸುವವರಿಗೆ ಬೋಧಕ ಸಿಬ್ಬಂದಿ ಅಧ್ಯಾಪಕರಿಗೆ ತರಬೇತಿ ಅಗತ್ಯ ಈಗ ಸಾಫ್ಟ್ವೇರ್ ಸಂಗ್ರಹಣೆ ನಾನು ಇಲ್ಲಿ ಒಂದು ಮೈಲಿಗಲ್ಲನ್ನು ಗುರುತಿಸಿದ್ದೇನೆ ಇದು ವರ್ಗ ಆಧಾರಿತ ಸಾಫ್ಟ್ವೇರ್ ಸಂಗ್ರಹಣೆಯ ಬಗ್ಗೆ ಮಾತನಾಡುತ್ತದೆ ಈ ಸಮಸ್ಯೆಯ ಕುರಿತು ನಾವು ಚರ್ಚಿಸಿದಾಗ ಎರಡು ವಿಷಯಗಳಿವೆ ಎರಡು ವರ್ಗೀಕರಣಗಳಿವೆ ಎಂದು ಚರ್ಚಿಸಿದ್ದೇವೆ ಒಂದು ಮುಖ್ಯವಾಗಿ ವರ್ಗ ಬೋಧನೆಗಾಗಿ ಹೆಚ್ಚಿನ ಸಂಖ್ಯೆಯ ಬಳಕೆದಾರರಿಗೆ ಮತ್ತು ಇನ್ನೊಬ್ಬರು ಆ ಸಾಫ್ಟ್ವೇರ್ ಅನ್ನು ಸಂಶೋಧನಾ ಉದ್ದೇಶಗಳಿಗಾಗಿ ಮಾತ್ರ ಬಳಸುವ ಕೆಲವೇ ಬಳಕೆದಾರರು ಆದ್ದರಿಂದ ಈಗ ವರ್ಗ ಬೋಧನೆಗಾಗಿ ಆದ್ದರಿಂದ ಕೆಲವು ಸಾಫ್ಟ್ವೇರ್ ಇತ್ತು ಮತ್ತು ಈ ಸಂಗ್ರಹವನ್ನು ಡಿಸೆಂಬರ್ ಮೊದಲ ವಾರದಲ್ಲಿ ಮುಗಿಸಬೇಕು ನಾನು ನೀಡಿದ ಸೂಚನೆಯೆಂದರೆ ಡಿಸೆಂಬರ್ ಮೂರನೇ ವಾರದಲ್ಲಿ ಅನುಸ್ಥಾಪನೆ ಮುಗಿಯಬೇಕು ಕಡೆಯ ವಾರ ಪ್ರಾಥಮಿಕವಾಗಿ ನಾವು ತರಬೇತಿಗಾಗಿ ಯೋಜಿಸಬಹುದು ಇದರಿಂದಾಗಿ ಇಡೀ ಲ್ಯಾಬ್ ಜನವರಿಯಿಂದ ಕಾರ್ಯನಿರ್ವಹಿಸುವ ಮೂಲಕ ಪ್ರಾರಂಭವಾಗುತ್ತದೆ ಆದ್ದರಿಂದ ಕೆಲವು ಮೈಲಿಗಲ್ಲುಗಳಿವೆ ಮತ್ತು ಈ ಮೈಲಿಗಲ್ಲುಗಳನ್ನು ಬಾರ್ ಚಾರ್ಟ್ಗಳಲ್ಲಿಯೂ ಬಳಸಬಹುದು ಈಗ ಮುಂದಿನದು ಕ್ರಮಾನುಗತ ಬಾರ್ ಚಾರ್ಟ್ಗೆ ಆದ್ದರಿಂದ ನಿಮಗೆ ಪರಿಚಯವಿರುವ ಈ ಉದಾಹರಣೆಯು ಒಂದು ಕಾಲ್ಪನಿಕ ಉದಾಹರಣೆಯಾಗಿದೆ ಅದೇ ಪ್ರಾತಿನಿಧ್ಯ ಉದಾಹರಣೆಯ ಮತ್ತು ನಾನು ಇಲ್ಲಿ ನೀಡಿರುವ ಬಾರ್ ಚಾರ್ಟ್ ಆದರೆ ಬಾರ್ ಚಾರ್ಟ್ನಲ್ಲಿ ಸಾಮಾನ್ಯ ಪ್ರಾತಿನಿಧ್ಯವೆಂದರೆ ಆರಂಭಿಕ ಪ್ರಾರಂಭದ ಕ್ರಮವನ್ನು ಆಧರಿಸಿ ಚಟುವಟಿಕೆಗಳನ್ನು ಪ್ರತಿನಿಧಿಸಬೇಕು ಅಥವಾ ಜೋಡಿಸಬೇಕು ಆದ್ದರಿಂದ C ಇಲ್ಲಿಗೆ ಬರಬೇಕು ಮತ್ತು ನಂತರ ನಾವು B Dಗೆ ಹೊಂದಿರಬೇಕು ಎಂದು ಸೂಚಿಸುತ್ತದೆ ಆದರೆ ಈ ಬಾರ್ ಚಾರ್ಟ್ ಹಾಕುವ ಇನ್ನೊಂದು ಉದ್ದೇಶವಿದೆ ನಾನು ಮುಖ್ಯವಾಗಿ ಕ್ರಮಾನುಗತವನ್ನು ತೋರಿಸಲು ಬಯಸಿದ್ದೇನೆ ಆದ್ದರಿಂದ ನಾನು ಅದನ್ನು ಈ ರೀತಿ ಇಟ್ಟುಕೊಂಡಿದ್ದೇನೆ ಇಲ್ಲಿ ಚಟುವಟಿಕೆ A ಗಾಗಿ ಕೆಲವು ಕ್ರಮಾನುಗತ ಬಾರ್ಗಳಿವೆ ಎಂದು ತೋರಿಸಲು ನಾನು ಬಯಸುತ್ತೇನೆ ಇದು D ಚಟುವಟಿಕೆ ತರ ಇದೆ ಆದ್ದರಿಂದ ಈ D ಹಲವಾರು ಚಟುವಟಿಕೆಗಳ ಒಟ್ಟುಗೂಡಿಸುವಿಕೆಯಂತಿದೆ ಮತ್ತು 6 ದಿನಗಳ ಅವಧಿಯನ್ನು ತೆಗೆದುಕೊಳ್ಳುವ A ಹಲವಾರು ಚಟುವಟಿಕೆಗಳ ಒಟ್ಟುಗೂಡಿಸುವಿಕೆಯಾಗಿದೆ ಹಲವಾರು ಉಪ ಚಟುವಟಿಕೆಗಳು ಸಂಬಂಧಗಳು ವಿಭಿನ್ನ ಅವಧಿಗಳು ಹೀಗೆ ಇರಬಹುದು ಆದ್ದರಿಂದ ಬಾರ್ ಚಾರ್ಟ್ಗಳು ಬಹು ಶ್ರೇಣೀಕೃತ ಮುಂದಿನ ಹಂತದ ಪ್ರಾತಿನಿಧ್ಯಗಳ ಪದರಗಳನ್ನು ಸಹ ತೋರಿಸಬಹುದು ಈಗ ಮುಂದಿನದು ಬೇಲಿಯಿಂದ ಸುತ್ತುವರಿದ ಬಾರ್ ಚಾರ್ಟ್ ನಾವು ಈಗಾಗಲೇ ಹೇಳಿದ ಬಾರ್ ಚಾರ್ಟ್ನಲ್ಲಿನ ಪ್ರಮುಖ ನ್ಯೂನತೆಯೆಂದರೆ ಚಟುವಟಿಕೆಗಳ ನಡುವಿನ ಸಂಬಂಧವನ್ನು ತೋರಿಸುವುದರಲ್ಲಿ ಅವು ವಿಫಲವಾಗಿವೆ ಆದ್ದರಿಂದ ಈಗ ಇದು ಬೇಲಿಯಿಂದ ಸುತ್ತುವರಿದ ಬಾರ್ ಚಾರ್ಟ್ ಆಗಿದೆ ಆದ್ದರಿಂದ ಬೇಲಿಯಿಂದ ಸುತ್ತುವರಿದ ಬಾರ್ ಚಾರ್ಟ್ ಸರಳ ರೇಖೆಗಳನ್ನು ಬಳಸಿ ನಾನು ಇಲ್ಲಿ ಕೆಂಪು ಬಣ್ಣದಲ್ಲಿ ತೋರಿಸಿದ್ದೇನೆ ಆದ್ದರಿಂದ A ಯಿಂದ B ವರೆಗೆ ಕೆಂಪು ರೇಖೆ ಇದೆ ಅದು ಚಟುವಟಿಕೆ D ಗಾಗಿ ಕಂಡುಬರುತ್ತದೆ ನಾನು ಮತ್ತೆ ಇಲ್ಲಿ A ತೆಗೆದುಕೊಂಡಿದ್ದೇನೆ ಮತ್ತು C ಅನ್ನು ತೋರಿಸುತ್ತೇನೆ ಏಕೆಂದರೆ ಫ್ಲೋಟ್ ಮೌಲ್ಯವಿದೆ ಆದ್ದರಿಂದ ಡ್ಯಾಶ್ ಇದೆ ಮತ್ತು ನಂತರ ನಾನು ಮತ್ತೆ ಇಲ್ಲಿ C ಅನ್ನು ಬಳಸುತ್ತಿದ್ದೇನೆ ಆದ್ದರಿಂದ ಅದು ಪ್ರಾಥಮಿಕವಾಗಿ ಗೋಚರಿಸುತ್ತದೆ ಈಗ ಇದು ಮುಖ್ಯವಾಗಿ ಬೇಲಿಯಿಂದ ಸುತ್ತುವರಿದ ಬಾರ್ ಚಾರ್ಟ್ ಆಗಿದೆ ಈಗ ನಾವು ಲಿಂಕ್ಡ್ ಬಾರ್ ಚಾರ್ಟ್ ಬಗ್ಗೆ ಮಾತನಾಡೋಣ ಲಿಂಕ್ಡ್ ಬಾರ್ ಚಾರ್ಟ್ಗಳಲ್ಲಿ ಏನಾಗುತ್ತದೆ ನೀವು ಸಂಬಂಧವನ್ನು ತೋರಿಸಲು ಮುಖ್ಯವಾಗಿ ಬಾಣದ ಗುರುತುಗಳನ್ನು ಬಳಸುತ್ತೀರಿ ಆದ್ದರಿಂದ ಒಂದು ರೀತಿಯಲ್ಲಿ ಬೇಲಿಯಿಂದ ಸುತ್ತುವರಿದ ಪ್ರಕರಣಗಳಿಗಿಂತ ಇದನ್ನು ಅರ್ಥಮಾಡಿಕೊಳ್ಳುವುದು ಸುಲಭ ಲಿಂಕ್ಡ್ ಬಾರ್ ಚಾರ್ಟ್ಗಳು A ನಿಂದ B ಗೆ ಬಾಣದ ಗುರುತು ಇದೆ ಎಂದು ನಾವು ನೋಡುತ್ತೇವೆ ಇದು A ಮತ್ತು B ಅವಲಂಬಿತವಾಗಿದೆ ಎಂದು ತೋರಿಸುತ್ತದೆ ಮತ್ತು ನಂತರ ನಾನು ಇಲ್ಲಿ ನೇರ ರೇಖೆಯನ್ನು ಹೊಂದಿದ್ದೇನೆ ಮತ್ತು ಮತ್ತೆ A ನಿಂದ D ಮತ್ತು C ಯಿಂದ D ವರೆಗೆ ನಾನು ಹೊಂದಿದ್ದೇನೆ ಈಗ ಇಲ್ಲಿ ನೀವು ಗೊಂದಲವನ್ನು ಹೊಂದಿರಬಹುದು ಇಲ್ಲಿಂದ ಬಾಣದ ಗುರುತು ಅದು A ಅಥವಾ B ಯಿಂದ ಅಥವಾ ನಿಮಗೆ ಗೊತ್ತಿಲ್ಲದ ಎರಡರಿಂದಲೂ ಹೊಂದಿರಬಹುದು ಆದ್ದರಿಂದ ಕ್ಯಾಸ್ಕೇಡಿಂಗ್ ಆಫ್ ನೆಟ್ವರ್ಕ್ ಎಂಬ ವಿಧಾನವಿದೆ ಆದ್ದರಿಂದ ಪ್ರಾಥಮಿಕವಾಗಿ ಏನಾಗುತ್ತದೆ ಎಂದರೆ ನೀವು ಚಟುವಟಿಕೆಗಳ ಪ್ರಾರಂಭವನ್ನು ಮರುಹೊಂದಿಸಬಹುದು ಅದು ಕ್ಯಾಸ್ಕೇಡ್ ರೂಪದಂತೆ ಆಕಾರವನ್ನು ರೂಪಿಸುತ್ತದೆ ಆದ್ದರಿಂದ ನೀವು ಈ ರೀತಿಯ ಚಟುವಟಿಕೆಗಳನ್ನು ಎರಡೂ ತುದಿಗಳಿಂದ ಹರಿಯಬಹುದು ಮತ್ತು ನಂತರ ನಾನು ಇಲ್ಲಿ ತೋರಿಸಿದಂತೆಯೇ ವಿಲೀನಗೊಳ್ಳಲು ಪ್ರಾರಂಭಿಸುತ್ತದೆ ಈಗ A B ಗೆ ಮಾಹಿತಿಯನ್ನು ನೀಡುತ್ತದೆ ಮತ್ತು ಇನ್ನೂ ಒಂದು ಬಾಣವಿದೆ A ಕೂಡ D ಗೆ ಮಾಹಿತಿಯನ್ನು ನೀಡುತ್ತದೆ ಮತ್ತು C ಗೆ D ಅನ್ನು ಇಲ್ಲಿ ತೋರಿಸಲಾಗಿದೆ ಇದನ್ನು ಪ್ರಾಥಮಿಕವಾಗಿ ಲಿಂಕ್ಡ್ ಬಾರ್ ಚಾರ್ಟ್ ಎಂದು ಕರೆಯಲಾಗುತ್ತದೆ ಈಗ ಮುಖ್ಯವಾಗಿ ನಿಮ್ಮ MS ಯೋಜನೆಯಲ್ಲಿ ಬಾರ್ ಚಾರ್ಟ್ ವೀಕ್ಷಣೆ ಇದೆ MS ಪ್ರಾಜೆಕ್ಟ್ ಯಾವಾಗಲೂ CPM ಅಥವಾ PDM ನೆಟ್ವರ್ಕ್ ಅನ್ನು ಪ್ರತಿನಿಧಿಸುತ್ತದೆ ಇದು ಹಾಸ್ಟೆಲ್ನಲ್ಲಿ ಸ್ಲ್ಯಾಬ್ ಕಾಂಕ್ರೀಟಿಂಗ್ ಕೆಲಸವಾಗಿದೆ ಆದರೆ ಬಾರ್ ಚಾರ್ಟ್ ಅಥವಾ ಗ್ಯಾಂಟ್ ಚಾರ್ಟ್ ವೀಕ್ಷಣೆಯೂ ಇದೆ ವೇಳಾಪಟ್ಟಿ ತಂತ್ರಗಳಲ್ಲಿ ಕೆಲಸ ಮಾಡಿದ ಜನರಿಗೆ ಈ ಬಗ್ಗೆ ಚೆನ್ನಾಗಿ ತಿಳಿದಿದೆ ಎಂದು ನಾನು ಭಾವಿಸುತ್ತೇನೆ ನೀವು ರಿಸೋರ್ಸ್ ಲೆವೆಲಿಂಗ್ ರಿಸೋರ್ಸ್ ಲೋಡಿಂಗ್ ಅನ್ನು ಸಹ ಮಾಡಬಹುದು ನೀವು ಪ್ರಾಜೆಕ್ಟ್ಗಳ ಮೇಲೆ ವೆಚ್ಚ ನಿಯಂತ್ರಣವನ್ನು ಸಹ ತೋರಿಸಬಹುದು ನೀವು ಮಾಡಬಹುದಾದ ಎಲ್ಲವೂ ಮತ್ತು ಇಡೀ MS ಪ್ರಾಜೆಕ್ಟ್ನಲ್ಲಿ ಈ ರೀತಿಯ ಗ್ಯಾಂಟ್ ವೀಕ್ಷಣೆ ಇದೆ ಈಗ ಈ ಗ್ಯಾಂಟ್ ವೀಕ್ಷಣೆಯನ್ನು ನೀವು ನೋಡಿದರೆ ಅದು ಹೆಚ್ಚು ಅಥವಾ ಕಡಿಮೆ ಲಿಂಕ್ ಬಾರ್ ಚಾರ್ಟ್ನಂತೆ ಕಾಣುತ್ತದೆ ಆದ್ದರಿಂದ ಉದಾಹರಣೆಗೆ ಇದು ಪ್ರಾಥಮಿಕವಾಗಿ ಒಟ್ಟು ಚಟುವಟಿಕೆಯಾಗಿದೆ ಅಥವಾ ನಾವು ಇದನ್ನು ಆರಾಮ ಚಟುವಟಿಕೆ ಎಂದು ಕರೆಯುತ್ತೇವೆ ಆದ್ದರಿಂದ ಕಾಂಕ್ರೀಟಿಂಗ್ನ ಭಾಗ 2 ನಂತರ ನಾನು ಕಾಂಕ್ರೀಟ್ ಮಾಡುವ ಭಾಗ 3 ಅನ್ನು ಹೊಂದಿದ್ದೇನೆ ಆದ್ದರಿಂದ ಕಾಂಕ್ರೀಟಿಂಗ್ ಕಾಲಮ್ ಬಲವರ್ಧನೆ ಶಟ್ಟರಿಂಗ್ ಕಾಂಕ್ರೀಟಿಂಗ್ ಡೀಶಟರಿಂಗ್ನ 2 ನೇ ಭಾಗದಲ್ಲಿ ಈ ಎಲ್ಲಾ ಚಟುವಟಿಕೆಗಳಿಗೆ ನನಗೆ ಬೇಕಾದ ಸಂಪನ್ಮೂಲಗಳು ಇವೆ ಇದು ಬಾರ್ ಚಾರ್ಟ್ ಪ್ರಾತಿನಿಧ್ಯಗಳನ್ನು ತೋರಿಸಲು ಮತ್ತು ಸಾಫ್ಟ್ವೇರ್ ಅನ್ನು ನಾನು ಈಗ ಮತ್ತು ಅಲ್ಲಿ ಸಮಾನಾಂತರವಾಗಿ ಪರಿಚಯಿಸುತ್ತಿದ್ದೇನೆ ಆದ್ದರಿಂದ ನಾವು ಮುಖ್ಯವಾಗಿ ಬಳಸುವ MS ಪ್ರಾಜೆಕ್ಟ್ ತುಂಬಾ ಅರ್ಹವಾಗಿದೆ ಇದು CPM PDM ಮತ್ತು ನಿಮ್ಮ ಬಾರ್ ಚಾರ್ಟ್ ವೀಕ್ಷಣೆಗಳಿಗೆ ಒಳ್ಳೆಯದು ಈಗ ನಾವು ಟೈಮ್ ಸ್ಕೇಲ್ ರೇಖಾಚಿತ್ರಕ್ಕೆ ಹೋಗೋಣ ಆದ್ದರಿಂದ ನನಗೆ ಒಂದು ಸಣ್ಣ ಉದಾಹರಣೆಯಿದೆ ಸಮಯ ಪ್ರಮಾಣದ ರೇಖಾಚಿತ್ರವು ತುಂಬಾ ಸರಳವಾಗಿದೆ ನೆಟ್ವರ್ಕ್ ವೇಳಾಪಟ್ಟಿಯ ನಿರೂಪಣೆಗಳು ಪ್ರಾಥಮಿಕವಾಗಿ ಇದು CPM ವೇಳಾಪಟ್ಟಿಯಾಗಿದೆ ಇದು CPM ವೇಳಾಪಟ್ಟಿಯನ್ನು ಪ್ರತಿನಿಧಿಸುತ್ತದೆ ಮತ್ತು ಸಮಯದ ಅಳತೆಯನ್ನು ಪ್ರಾಥಮಿಕವಾಗಿ ನಾವು ಇದನ್ನು ಸಮಯ ಪ್ರಮಾಣದ ನೆಟ್ವರ್ಕ್ ರೇಖಾಚಿತ್ರ ಎಂದು ಕರೆಯುತ್ತೇವೆ ಒಂದು ರೀತಿಯಲ್ಲಿ ನಾವು ಅದನ್ನು ಸಮಯದ ವೀಕ್ಷಣೆಯಲ್ಲಿ AoA ಪ್ರಾತಿನಿಧ್ಯ ಎಂದು ಕರೆಯುತ್ತೇವೆ ಏಕೆಂದರೆ ಬಾಣಗಳ ಮೇಲಿನ ಚಟುವಟಿಕೆಯ ಮೇಲೆ ಮಾತ್ರ ನೀವು ಬಾಣಗಳ ಮೇಲಿನ ಚಟುವಟಿಕೆಗಳನ್ನು ಪ್ರತಿನಿಧಿಸುತ್ತೀರಿ ಆದ್ದರಿಂದ ಇದು ಬಾರ್ ಚಾರ್ಟ್ ಮತ್ತು AoA ವೀಕ್ಷಣೆಗಳಂತೆ ಸಮಯ ಮಾಪಕಗಳಿಗೆ ಸರಿಹೊಂದುತ್ತದೆ ಆದ್ದರಿಂದ ಇದು ಬಾರ್ ಚಾರ್ಟ್ ಆಗಿದೆ ನಿಸ್ಸಂಶಯವಾಗಿ ತಿಳಿಯಿರಿ ಕ್ಷಮಿಸಿ ಇಲ್ಲಿ ಸಹ ತಪ್ಪು C ಇಲ್ಲಿಗೆ ಬರಬೇಕಾಗಿದೆ ಈಗ ಇದು AoA ಪ್ರಾತಿನಿಧ್ಯವಾಗಿದೆ ಆದ್ದರಿಂದ ನಾನು A ಮತ್ತು C ಚಟುವಟಿಕೆಯನ್ನು ಸಮಾನಾಂತರವಾಗಿ ಹೊಂದಿದ್ದೇನೆ ಅದು ಸಮಾನಾಂತರವಾಗಿ ಪ್ರಾರಂಭವಾಗುತ್ತದೆ ಇದು ಚಟುವಟಿಕೆ AoA ಪ್ರಾತಿನಿಧ್ಯ ಮತ್ತು ಚಟುವಟಿಕೆಯ ನಂತರ A B ಪ್ರಾರಂಭವಾಗುತ್ತದೆ ಮತ್ತು A ಮತ್ತು C ನಂತರ D ಪ್ರಾರಂಭವಾಗುತ್ತದೆ ನಕಲಿ ಸಹಾಯದಿಂದ ನೀವು ಆ ತರ್ಕ ಪ್ರಾತಿನಿಧ್ಯಗಳನ್ನು ತೋರಿಸುತ್ತಿರುವಿರಿ ಈಗ ಟೈಮ್ ಸ್ಕೇಲ್ ರೇಖಾಚಿತ್ರದಲ್ಲಿ ಏನಾಗುತ್ತದೆ ಇದು ಟೈಮ್ ಸ್ಕೇಲ್ ರೇಖಾಚಿತ್ರ ನಾನು 0 5 ಅನ್ನು ತೋರಿಸಿದ ಅದೇ ಸಂಬಂಧ ಮತ್ತು ಇದು 10 ಮತ್ತು ಇದು ನಿಖರವಾಗಿ ಇಲ್ಲಿ 11 ಆಗಿದೆ ಈಗ ನೀವು ಬಯಸಿದರೆ ನೀವು ಎಲ್ಲಾ ನಿರ್ಣಾಯಕ ಚಟುವಟಿಕೆಗಳನ್ನು ಕೆಳಭಾಗದಲ್ಲಿ ಮತ್ತು ವಿಮರ್ಶಾತ್ಮಕವಲ್ಲದ ಚಟುವಟಿಕೆಗಳನ್ನು ಮೇಲ್ಭಾಗದಲ್ಲಿ ಜೋಡಿಸಬಹುದು ಅಥವಾ ನೀವು ಅದನ್ನು ನಿಮ್ಮ ಸ್ವಂತ ರೂಪದಲ್ಲಿ ಮರುಹೊಂದಿಸಬಹುದು ಈಗ ಚಟುವಟಿಕೆ A ಅನ್ನು ಇಲ್ಲಿ ತೋರಿಸಲಾಗಿದೆ ಆದ್ದರಿಂದ ಇದು ಹೀಗಿದೆ ಇದು 0 ಇಂದ 6 ರವರೆಗೆ ತೆಗೆದುಕೊಳ್ಳುತ್ತದೆ ಎಂದು ಇದು ಸೂಚಿಸುತ್ತದೆ ಈಗ ನೀವು ಇಲ್ಲಿ ನೋಡಿದರೆ C C ಇಲ್ಲಿಂದ ಪ್ರಾರಂಭವಾಗುತ್ತಿದೆ ಇದು ಇನ್ನೂ 5 ಕ್ಕಿಂತ ಕಡಿಮೆ ಇದೆ ಆದ್ದರಿಂದ ಇದು 4 ದಿನಗಳ ಅವಧಿಯನ್ನು ತೆಗೆದುಕೊಳ್ಳುತ್ತದೆ ಮತ್ತು B 2 ದಿನಗಳ ಅವಧಿಯನ್ನು ತೆಗೆದುಕೊಳ್ಳುತ್ತದೆ ಮತ್ತು ಅದನ್ನು ಇಲ್ಲಿ ತೋರಿಸಲಾಗುತ್ತದೆ ಮತ್ತು A ಮತ್ತು C ನಂತರ ಚುಕ್ಕೆಗಳ ಸಾಲುಗಳೊಂದಿಗೆ ತೋರಿಸಲಾಗುತ್ತದೆ ಆದ್ದರಿಂದ ಇಲ್ಲಿ ಎರಡು ಲಿಂಕ್ಗಳನ್ನು ಬರುತ್ತಿದೆ ಆದ್ದರಿಂದ ಇದು ಚಟುವಟಿಕೆ D ಮತ್ತು ಇದು ಚಟುವಟಿಕೆ D ಸಂಬಂಧವಾಗಿದೆ ಮತ್ತು ಇದನ್ನು ಸಮಯದ ಸ್ಕೇಲ್ ವೀಕ್ಷಣೆಯಲ್ಲಿ ತೋರಿಸಲಾಗಿದೆ ಆದ್ದರಿಂದ ಇದು ಸಮಯದ ಪ್ರಮಾಣದ ರೇಖಾಚಿತ್ರ ಮತ್ತು ಬಳಸುವ ಉದ್ದೇಶದಲ್ಲಿದೆ ಕೆಲವೇ ಜನರು ಮಾತ್ರ ಈ ಸಮಯ ಪ್ರಮಾಣದ ರೇಖಾಚಿತ್ರಗಳನ್ನು ಬಳಸುತ್ತಾರೆ ಏಕೆಂದರೆ ಲಿಂಕ್ ಚಾರ್ಟ್ ಹೊಂದಿರುವ ಜನರಿಗೆ ಬಾರ್ ಚಾರ್ಟ್ ತುಂಬಾ ಅನುಕೂಲಕರವಾಗಿದೆ ಈಗ ಮುಂದಿನ ತಂತ್ರ ನಾವು ಮುಂದುವರಿಯುತ್ತಿದ್ದೇವೆ ಆದ್ದರಿಂದ ನೀವು ಇತಿಹಾಸವನ್ನೂ ನೋಡಿದರೆ ಮೊದಲ ಬಾರ್ ಚಾರ್ಟ್ಗಳು ಅಸ್ತಿತ್ವದಲ್ಲಿವೆ ಎಂದು ನೋಡೋಣ ಮತ್ತು ನಂತರ AoA ನಲ್ಲಿ ನಿಮ್ಮ ನೆಟ್ವರ್ಕ್ ವೇಳಾಪಟ್ಟಿಗಳು ಮೊದಲು ಬಂದವು ನಂತರ AoN ಗಳು ಸ್ವಲ್ಪ ಸಮಯದ ನಂತರ ಕೇವಲ PERT PDM ಎಲ್ಲವೂ ಅಸ್ತಿತ್ವಕ್ಕೆ ಬಂದವು PERT ವಿಸ್ತರಣೆ ಎಂದರೆ ಪ್ರೋಗ್ರಾಂ ಮೌಲ್ಯಮಾಪನ ಮತ್ತು ವಿಮರ್ಶೆ ತಂತ್ರ PERTಯನ್ನು ಮುಖ್ಯವಾಗಿ ಅವಧಿಯ ಅನಿಶ್ಚಿತತೆಗಳಿಗೆ ಸಹಾಯ ಮಾಡಲು ಅಭಿವೃದ್ಧಿಪಡಿಸಲಾಗಿದೆ ನೀವು ನೋಡಿದರೆ CPM ವೇಳಾಪಟ್ಟಿಗಳಲ್ಲಿ ಅವಧಿ ಯಾವಾಗಲೂ ನಿರ್ಣಾಯಕವಾಗಿರುತ್ತದೆ ಇದರ ಅರ್ಥವೇನೆಂದರೆ ಯಾವುದೇ ಚಟುವಟಿಕೆಗಳಿಂದ ಸೇವಿಸುವ ಚಟುವಟಿಕೆಯ ಅವಧಿಯನ್ನು ಯಾವಾಗಲೂ ಒಂದೇ ಸಂಖ್ಯೆ ನಿರ್ಣಾಯಕ ಸಂಖ್ಯೆಯಲ್ಲಿ ನೀಡಲಾಗುತ್ತದೆ ಮತ್ತು CPM ನೆಟ್ವರ್ಕ್ಗಳು ಮತ್ತು ಎಲ್ಲದರಲ್ಲಿ ಯಾವುದೇ ಅನಿಶ್ಚಿತತೆಯಿಲ್ಲ PERT ನಲ್ಲಿ ಏನಾಗುತ್ತದೆ ಅದು ಅನಿಶ್ಚಿತತೆಯನ್ನು ಅನುಮತಿಸುತ್ತದೆ ಆದ್ದರಿಂದ ಪ್ರಾಥಮಿಕವಾಗಿ ಅನಿಶ್ಚಿತತೆಯನ್ನು ಮೂರು ರೂಪಗಳಲ್ಲಿ ಒಳಗೊಂಡಿದೆ ಮೂರು ಸಮಯದ ಅಂದಾಜುಗಳನ್ನು ನೀಡಲಾಗಿದೆ ಒಂದು ಆಶಾವಾದಿ ಸಮಯ ನಂತರ ಹೆಚ್ಚಾಗಿ ಮತ್ತು ನಿರಾಶಾವಾದಿ ಸಮಯ ಮತ್ತು ಈ ಅನಿಶ್ಚಿತತೆಯಿಂದಾಗಿ ಈ PERT ನಿರ್ಣಾಯಕ ಮಾರ್ಗಗಳು ಉಪ ನಿರ್ಣಾಯಕ ಮಾರ್ಗಗಳು ಅಥವಾ ಯೋಜನೆ ಪೂರ್ಣಗೊಳಿಸುವ ಸಮಯದ ಮೇಲೆ ಸಂಭವನೀಯ ಅಂದಾಜು ಮಾಡಲು ಸಹ ಬಳಸಲಾಗುತ್ತದೆ ಯಾವುದೇ ಚಟುವಟಿಕೆಯ ಸಂಭವನೀಯತೆ ಪೂರ್ಣಗೊಳ್ಳುವಿಕೆಯನ್ನು ನಿರ್ಣಯಿಸಲು ಅಥವಾ ಅಂದಾಜು ಮಾಡಲು ಸಹ ಇದು ನಿಮಗೆ ಸಹಾಯ ಮಾಡುತ್ತದೆ ಆದ್ದರಿಂದ ಈಗ ನಾವು ಆಶಾವಾದಿ ಸಮಯವನ್ನು ನೋಡೋಣ ಆದ್ದರಿಂದ ಯಾವುದೇ ಸಮಸ್ಯೆಯಿಲ್ಲದೆ ಎಲ್ಲವೂ ಯೋಜಿಸಿದಂತೆ ಮುಂದುವರಿದರೆ ಚಟುವಟಿಕೆಯನ್ನು ಪೂರ್ಣಗೊಳಿಸಲು ಇದು ಕಡಿಮೆ ಸಮಯ ತೆಗೆದುಕೊಳ್ಳುತ್ತದೆ ಆದ್ದರಿಂದ ಎಲ್ಲವೂ ಯಾವುದೇ ತೊಂದರೆಯಿಲ್ಲದೆ ಯೋಜಿಸಿದಂತೆ ಮುಂದುವರಿದರೆ ಮತ್ತು ಇಲ್ಲಿ ಚಟುವಟಿಕೆಯನ್ನು ಆದರ್ಶ ಪರಿಸ್ಥಿತಿಗಳಲ್ಲಿ ನಡೆಸಲಾಗುತ್ತದೆ ಯಾವುದೇ ಸ್ಥಗಿತಗಳು ವಿಳಂಬಗಳು ಯಾವುದಕ್ಕೂ ಕಾಯುವುದಿಲ್ಲ ಎಂಜಿನಿಯರ್ಗಳು ಬರುತ್ತಾರೆ ಕಾರ್ಮಿಕರು ಬರುತ್ತಾರೆ ಎಲ್ಲವೂ ಸಮಯದಿಂದ ಪ್ರಾರಂಭವಾಗುತ್ತದೆ ಆದ್ದರಿಂದ ಚಟುವಟಿಕೆಯನ್ನು ಪೂರ್ಣಗೊಳಿಸಲು ಅಲ್ಪ ಸಮಯ ತೆಗೆದುಕೊಳ್ಳುತ್ತದೆ ನಾವು ಅದನ್ನು ಆಶಾವಾದಿ ಸಮಯ ಎಂದು ಕರೆಯುತ್ತೇವೆ ಹೆಚ್ಚಾಗಿ ಇದು ಸಾಮಾನ್ಯ ಪರಿಸ್ಥಿತಿಗಳಲ್ಲಿ ಚಟುವಟಿಕೆಯನ್ನು ಪೂರ್ಣಗೊಳಿಸುವ ಸಮಯ ಆದ್ದರಿಂದ ಈ ಸಂದರ್ಭದಲ್ಲಿ ಪರಿಸ್ಥಿತಿಗಳು ಸೂಕ್ತವಲ್ಲ ಸಣ್ಣ ಅಪಘಾತಗಳು ಇಲ್ಲಿ ಮತ್ತು ಅಲ್ಲಿ ಸಂಭವಿಸಬಹುದು ಉದಾಹರಣೆಗೆ ಕಾರ್ಮಿಕರು ಯಾವಾಗಲೂ 10 ನಿಮಿಷ ತಡವಾಗಿ ಬರುತ್ತಾರೆ ಅದು ಮರಣದಂಡನೆಯ ಎಲ್ಲಾ ದಿನಗಳಲ್ಲಿ ಸಂಭವಿಸುತ್ತದೆ ಆದ್ದರಿಂದ ಈ ರೀತಿಯ ಎಲ್ಲಾ ಸಾಮಾನ್ಯ ಸನ್ನಿವೇಶಗಳು ಸಾಮಾನ್ಯವಾಗಿದೇ ಕಾಯುವ ಸಮಯ ಇದು ಮತ್ತು ಅದರ ಮೇಲೆ ಕಾಯುವ ಎಲ್ಲರ ಸಮಯದ ಅವಧಿ ಒಂದೇ ರೀತಿಯಲ್ಲಿ ನಡೆಯುತ್ತದೆ ಮುಂದಿನದು ನಿರಾಶಾವಾದಿ ಸಮಯ ಅಸಹಜ ಅಥವಾ ಅತ್ಯಂತ ಪ್ರತಿಕೂಲ ಪರಿಸ್ಥಿತಿಗಳಲ್ಲಿ ಚಟುವಟಿಕೆಯನ್ನು ಪೂರ್ಣಗೊಳಿಸಲು ಇದು ಗರಿಷ್ಠ ಸಮಯವಾಗಿದ್ದು ಇದರಲ್ಲಿ ಎಲ್ಲವೂ ತಪ್ಪಾಗುತ್ತದೆ ನಾವು ಊಹಿಸೋಣ ಕಾರ್ಮಿಕರು ಸಹ ಲಭ್ಯವಿರಲಿಲ್ಲ ಅವರು ಸೈಟ್ಗೆ ಸಹ ಬರಲು ಸಾಧ್ಯವಾಗಲಿಲ್ಲ ಭಾರಿ ಮಳೆ ಇದು ಆದ್ದರಿಂದ ನಿರ್ದಿಷ್ಟ ದಿನದಂದು ಏನಾದರೂ ಸಂಭವಿಸಿದೆ ಮತ್ತು ಅದು ತುಂಬಾ ವಿಳಂಬವಾಯಿತು ಆದ್ದರಿಂದ ಇದು ಪ್ರಾಥಮಿಕವಾಗಿ ತೆಗೆದುಕೊಂಡ ಗರಿಷ್ಠ ಸಮಯ ಮರಣದಂಡನೆಯಲ್ಲಿ ಇದು ಹಿಂದಿನ ದಿನಗಳಲ್ಲಿ ಸಂಭವಿಸಿರಲಿಲ್ಲ ಆದರೆ ಇಲ್ಲಿ ಈ ಅಂದಾಜಿನಲ್ಲಿ ನೈಸರ್ಗಿಕ ವಿಪತ್ತುಗಳು ಅಥವಾ ಬೆಂಕಿಯಂತಹ ಕೃತಕ ದುರಂತಗಳು ಮತ್ತು ಭೂಕಂಪಗಳು ಪ್ರವಾಹಗಳು ಮುಂತಾದ ನೈಸರ್ಗಿಕ ಸಮಸ್ಯೆಗಳು ಇರುವುದಿಲ್ಲ ಇದು ನಿರಾಶಾವಾದಿ ಸ್ವಭಾವವಲ್ಲ ಆದ್ದರಿಂದ ನೀವು ಮೂರು ಬಾರಿ ಅವಧಿ ಅಂದಾಜು ಮಾಡಿದಾಗ ಏನಾಗುತ್ತದೆ ಪ್ರಾಥಮಿಕವಾಗಿ ಆಶಾವಾದಿ ಹೆಚ್ಚಾಗಿ ಮತ್ತು ನಿರಾಶಾವಾದಿ ನೀವು ಏನು ಮಾಡುತ್ತೀರಿ PERT ಯಲ್ಲಿನ ಚಟುವಟಿಕೆಯ ಅವಧಿಯನ್ನು ನೀವು ಸಾಮಾನ್ಯವಾಗಿ ನಿಮ್ಮ ಒಂದು ಸಮಯದ ಮೌಲ್ಯಕ್ಕೆ ಪರಿವರ್ತಿಸುತ್ತೀರಿ ಮತ್ತು ನಂತರ ನೀವು CPMನಲ್ಲಿ ಹೇಗೆ ಮಾಡಿದ್ದೀರಿ ಎಂಬುದರಂತೆಯೇ ಲೆಕ್ಕಾಚಾರಗಳನ್ನು ಕಾರ್ಯಗತಗೊಳಿಸುತ್ತೀರಿ ಆದ್ದರಿಂದ PERT ಯಲ್ಲಿನ ಚಟುವಟಿಕೆಯ ಅವಧಿಯನ್ನು ಟೆte 4 ರಿಂದ ಪ್ಲಸ್ 4 ಟಿಎಂtm ಪ್ಲಸ್ ಟಿಪಿಗೆ 6 ರಿಂದ ನೀಡಲಾಗುತ್ತದೆ ಆದ್ದರಿಂದ ಹೆಚ್ಚಿನ ಸಮಯವು ಗರಿಷ್ಠ ಸಂಖ್ಯೆಯ ಘಟನೆಗಳನ್ನು ತೆಗೆದುಕೊಳ್ಳುತ್ತದೆ ಆದ್ದರಿಂದ ನೀವು 3 ತೆಗೆದುಕೊಳ್ಳುತ್ತಿದ್ದೀರಿ ನಾನು ಅಂದಾಜು ಮಾಡಿದ 6 ಬಾರಿ ನೀವು ತೆಗೆದುಕೊಳ್ಳುತ್ತಿದ್ದೀರಿ ಆಶಾವಾದದ ಮೇಲೆ ಒಂದು ಬಾರಿ ನಿರಾಶಾವಾದದ ಮೇಲೆ ಒಂದು ಬಾರಿ ಏಕೆಂದರೆ ಅದು ವಿರಳವಾಗಿ ಸಂಭವಿಸುತ್ತದೆ ಮತ್ತು 4 ಬಾರಿ ಹೆಚ್ಚಾಗಿ ಸಂಭವಿಸುತ್ತದೆ ಮತ್ತು 6 ರಿಂದ ಭಾಗಿಸಿದಾಗ ಈ ಎಲ್ಲದಕ್ಕೂ ಅಂಕಿಅಂಶಗಳ ಹಿನ್ನೆಲೆ ಇದೆ ಹೇಗಾದರೂ ನಾನು ಅವೆಲ್ಲವನ್ನೂ ಒಳಗೊಳ್ಳುತ್ತಿಲ್ಲ ಆದರೆ ಈಗ ನಿಮಗೆ ಸೂತ್ರವನ್ನು ಮಾತ್ರ ನೀಡುತ್ತಿದ್ದೇನೆ ಮತ್ತು ನಾನು ಪ್ರಾಜೆಕ್ಟ್ ಫಿನಿಶ್ ಸಂಭವನೀಯತೆಗಳ ಬಗ್ಗೆ ಮಾತನಾಡಲು ಹೋಗುವುದಿಲ್ಲ ಈಗ ಇದು ನಾನು ತೆಗೆದುಕೊಂಡ ಸರಳ ಉದಾಹರಣೆಯಾಗಿದೆ ಈ ಉದಾಹರಣೆಯಲ್ಲಿ 6 ಚಟುವಟಿಕೆಗಳಿವೆ ಆದ್ದರಿಂದ ಉತ್ಖನನ ಅಡಿಪಾಯವನ್ನು ನಿರ್ಮಿಸುವುದು ಕಟ್ಟಡ ರಚನೆಗಳನ್ನು ನಿರ್ಮಿಸುವುದು ಉಪಕರಣಗಳನ್ನು ಹೊಂದಿಸುವುದು ಎಂಇಪಿ ಮತ್ತು ರೂಫಿಂಗ್ ಅನ್ನು ಸ್ಥಾಪಿಸಿ ಮತ್ತು ಫಿನಿಶ್ಸ್ಗಳನ್ನು ಪೂರ್ಣಗೊಳಿಸಿ ಆದ್ದರಿಂದ ಎಲ್ಲಾ ಚಟುವಟಿಕೆಗಳಿಗೆ ಮೂರು ಸಮಯದ ಅಂದಾಜುಗಳನ್ನು ಇಲ್ಲಿ ನೀಡಲಾಗಿದೆ ಟಿಎಂ ಮತ್ತು ಟಿಪಿ Tp ಮತ್ತು ನಾನು te ಲೆಕ್ಕ ಹಾಕಿದ್ದೇನೆ ನಾನು 6 ರಿಂದ ಪ್ಲಸ್ 4 ಟಿಎಂTm ಪ್ಲಸ್ ಟಿಪಿ ಗೆ ಸೂತ್ರದೊಂದಿಗೆ ಲೆಕ್ಕ ಹಾಕಿದ್ದೇನೆ ಆದ್ದರಿಂದ ಇದು 12 ಪ್ಲಸ್ 4 ಅನ್ನು 14 ಪ್ಲಸ್ 16 ರಿಂದ 6 ರಿಂದ ಉತ್ಖನನಕ್ಕೆ ಸೂಚಿಸುತ್ತದೆ ಆದ್ದರಿಂದ ನಾನು ಇದನ್ನು 14 ಎಂದು ಪಡೆದುಕೊಂಡಿದ್ದೇನೆ 7 ಪ್ಲಸ್ 4 ರಿಂದ 10 ಪ್ಲಸ್ 13 ರಿಂದ 6 ಇದು 10 ಆಗಿದೆ 15 ಪ್ಲಸ್ 4 ರಿಂದ 18 ಪ್ಲಸ್ 21 ರಿಂದ 6 ಇದು 18 ಮತ್ತು ಈ ಎಲ್ಲಾ ಚಟುವಟಿಕೆಗಳಿಗೆ ಐಪಿಎIPA ಗಳನ್ನು ಸಹ ನೀಡಲಾಗಿದೆ ಈಗ ನೀವು 1990 ರ ದಶಕ 2000 ರ ಹಿಂದಿನ ಪಠ್ಯಪುಸ್ತಕಗಳನ್ನು ನೋಡಿದರೆ PERTpert ನೆಟ್ವರ್ಕ್ಗಳನ್ನು ಯಾವಾಗಲೂ AoA ನಲ್ಲಿ ತೋರಿಸಲಾಗುತ್ತದೆ ಬಾಣದ ನೆಟ್ವರ್ಕ್ಗಳಲ್ಲಿನ ಚಟುವಟಿಕೆ ಆದರೆ ಅದರ ನಂತರ ನೀವು AoA ಅಥವಾ AoN ಯಾವುದೇ ರೀತಿಯ ಸಂಕೇತಗಳನ್ನು ಬಳಸಬಹುದು ಎಂದು ಸಂಶೋಧಕರು ಹೇಳಿದರು ಆದ್ದರಿಂದ ನಾನು ಅದನ್ನು AoN ನೆಟ್ವರ್ಕ್ನಲ್ಲಿ ತೋರಿಸಿದ್ದೇನೆ ಆದ್ದರಿಂದ ನಾನು ನಿಮಗೆ ಹೇಳಿದಂತೆ 3 ಸಮಯದ ಅಂದಾಜುಗಳು ಪ್ರಾಥಮಿಕವಾಗಿ ನೀವು ಒಂದು ಬಾರಿ te ಮೌಲ್ಯಗಳನ್ನು ಅಂದಾಜು ಮಾಡಲು ಹೊರಟಿದ್ದೀರಿ ಚಟುವಟಿಕೆಯನ್ನು ಪೂರ್ಣಗೊಳಿಸಲು ನಿರೀಕ್ಷಿತ ಸಮಯ ಮತ್ತು ನೀವು AoA ನಲ್ಲಿ ಕೆಲಸ ಮಾಡುತ್ತಿದ್ದರೆ ನೀವು ಇನ್ನೂ ಆರಂಭಿಕ ಈವೆಂಟ್ ಸಮಯಗಳು ತಡವಾದ ಈವೆಂಟ್ ಸಮಯಗಳು ಸಡಿಲತೆಯನ್ನು ಲೆಕ್ಕ ಹಾಕುತ್ತೀರಿ ಮತ್ತು ನಂತರ ನೀವು ಅವಧಿಯನ್ನು ಕಾಣುತ್ತೀರಿ ನೀವು ಅದನ್ನು AoN ನಲ್ಲಿ ಮಾಡುತ್ತಿದ್ದರೆ ನಿಮ್ಮ ಆರಂಭಿಕ ಪ್ರಾರಂಭ ಆರಂಭಿಕ ಮುಕ್ತಾಯ ತಡವಾಗಿ ಪ್ರಾರಂಭ ಚಟುವಟಿಕೆಗಳ ತಡವಾಗಿ ಮುಗಿಯುವಂತೆಯೇ ನೀವು ಎಲ್ಲಾ ಫ್ಲೋಟ್ ಲೆಕ್ಕಾಚಾರಗಳನ್ನು ಮಾಡುತ್ತೀರಿ ಮತ್ತು ಒಟ್ಟು ಫ್ಲೋಟ್ ಉಚಿತ ಫ್ಲೋಟ್ ನೀವು ಇದನ್ನು AoN ವಿಶ್ಲೇಷಣೆಗಾಗಿ ಮಾಡಿದಂತೆಯೇ ಮಾಡುತ್ತೀರಿ ಆದ್ದರಿಂದ ನಿಮ್ಮ ಸ್ಮರಣೆಯನ್ನು ನೆನಪಿಸಿಕೊಳ್ಳುವುದಕ್ಕಾಗಿ ನಾನು ಅದನ್ನು ಕಾರ್ಯಗತಗೊಳಿಸುತ್ತೇನೆ ಆದ್ದರಿಂದ ಇದು AoN ನೆಟ್ವರ್ಕ್ ಆಗಿದೆ ಆದ್ದರಿಂದ A ಎಂಬುದು ಆರಂಭಿಕ ಚಟುವಟಿಕೆಯಾಗಿದೆ A ನಂತರ B ಮಾಡಬೇಕು ಮತ್ತು B ನಂತರ C ಮತ್ತು D ಅನ್ನು ಮಾಡಬೇಕು ನಂತರ C ಮತ್ತು D ನಂತರ ನನ್ನ ಚಟುವಟಿಕೆ ಇ ನಂತರ ನನ್ನ ಚಟುವಟಿಕೆ F ಕಾಲಾವಧಿಗಳೆಲ್ಲವೂ ಡಂಪ್ ಆಗುತ್ತವೆ C 18 D 29 5 ಇದು 9 7 ನಾನು ಬರೆದಿದ್ದೇನೆ ಆದ್ದರಿಂದ ಈಗ ಇದು ನಾನು ಮಾಡಲು ಹೊರಟಿರುವ ಫಾರ್ವರ್ಡ್ ಪಾಸ್ ಆಗಿದೆ ಆದ್ದರಿಂದ ಇದು 0 0 ಜೊತೆಗೆ 14 14 ಆಗಿದೆ ಆದ್ದರಿಂದ ಇದು 14 ಆಗಿದೆ 14 ಪ್ಲಸ್ 10 ಇಲ್ಲಿ 24 ಆಗಿದೆ ಆದ್ದರಿಂದ ಇದು ಈಗ 24 ಆಗಿದೆ ಇದು ಸಹ 24 ಸರಿ ಆದ್ದರಿಂದ ಈಗ ನೀವು ಸೇರಿಸಿದರೆ ಇದು 0 5 13 1 53 ಈಗ ಇಲ್ಲಿ ಅದು 12 1 42 ಸರಿ ಈಗ MAC ಗೆ ಹಿಂತಿರುಗಿ ಆದ್ದರಿಂದ ಇ ಎಂಬುದು ಚಟುವಟಿಕೆಯ ಆರಂಭಿಕ ಪ್ರಾರಂಭವಾಗಿದೆ ಈ ಎರಡು ಚಟುವಟಿಕೆಗಳ ಆರಂಭಿಕ ಮುಕ್ತಾಯದ ಗರಿಷ್ಠ ಇ ಆದ್ದರಿಂದ ಇದು 53 5 ಪ್ಲಸ್ 9 62 5 ಆಗುತ್ತದೆ ಆದ್ದರಿಂದ ಈಗ ಇದು 62 5 ಮತ್ತು ನಂತರ ಇದು 69 5 ಆಗಿದೆ ಆದ್ದರಿಂದ ಈಗ ಬ್ಯಾಕ್ವರ್ಡ್ ಪಾಸ್ ಅನ್ನು ಕೆಲಸ ಮಾಡುವುದು ತಡವಾಗಿ ಪ್ರಾರಂಭವಾಗುತ್ತದೆ ಮತ್ತು ತಡವಾಗಿ ಮುಗಿಸುತ್ತದೆ ಇದು 69 5 ಸರಿ 69 5 ಮೈನಸ್ 7 62 5 ಆಗಿದೆ ಆದ್ದರಿಂದ ಇದು 62 5 ಆಗಿದೆ 62 5 ಮೈನಸ್ 9 53 5 ಆದ್ದರಿಂದ ಇದು 53 5 ಮತ್ತು ಇದು 53 5 53 5 ಮೈನಸ್ 18 ಆಗಿದೆ ಆದ್ದರಿಂದ ಇದು 0 5 ಇದು 5 4 ಮೈನಸ್ 1 3 ಮತ್ತು ಇಲ್ಲಿ ಏನು ಆದ್ದರಿಂದ ಇದು 0 ಆಗುತ್ತದೆ ಆದ್ದರಿಂದ 13 ಮೈನಸ್ 9 ಇದು 4 ಇದು 24 ಸರಿ ಈಗ ಈ ಎರಡು ಮೌಲ್ಯಗಳ ಕನಿಷ್ಠ 24 ಆದ್ದರಿಂದ ನಾನು 24 ರೊಂದಿಗೆ ಹೋಗಬೇಕಾಗಿದೆ 24 ಮೈನಸ್ 10 14 ಆಗಿದೆ ಆದ್ದರಿಂದ ಇದು 14 ಆಗಿದೆ 14 ಮೈನಸ್ 14 0 ಆಗಿದೆ ಈಗ ನಾನು ಒಟ್ಟು ಫ್ಲೋಟ್ ಲೆಕ್ಕಾಚಾರಗಳನ್ನು ಮಾಡಲು ಬಯಸಿದರೆ ನಾನು ಈಗ ನನ್ನ ಪೆನ್ ಬಣ್ಣವನ್ನು ಬದಲಾಯಿಸಲಿದ್ದೇನೆ ಸರಿ ಆದ್ದರಿಂದ 0 ಮೈನಸ್ 0 0 ಆಗಿದೆ 14 ಮೈನಸ್ 14 0 24 ಮೈನಸ್ 24 0 ಮತ್ತು 53 5 ಮೈನಸ್ 53 5 0 62 5 ಮೈನಸ್ 62 ಈಗ ಇದು 0 5 1 11 5 ನನ್ನ ಒಟ್ಟು ಫ್ಲೋಟ್ ಆಗಿದೆ ನಂತರ ನಿರ್ಣಾಯಕ ಮಾರ್ಗವೆಂದರೆ ಚಟುವಟಿಕೆ ಎ ನಂತರ ಚಟುವಟಿಕೆ ಬಿ ನಂತರ ಚಟುವಟಿಕೆ ಡಿ ಮತ್ತು ನಂತರ ಚಟುವಟಿಕೆ ಇ ಇದೆ ಮತ್ತು ನಂತರ ಚಟುವಟಿಕೆ F ಆದ್ದರಿಂದ ನೀವು ಹೊಂದಿರುವ ರೀತಿಯಲ್ಲಿಯೇ ಇದೆ ಆದ್ದರಿಂದ ಮುಖ್ಯವಾಗಿ ನೀವು ನಿರೀಕ್ಷಿಸಿದ ಸಮಯಕ್ಕೆ ನಿರ್ಣಾಯಕ ಸಮಯಗಳಾಗಿ ಪರಿವರ್ತಿಸುತ್ತಿದ್ದೀರಿ ಆದ್ದರಿಂದ ನೀವು ಚಟುವಟಿಕೆಯನ್ನು ಪೂರ್ಣಗೊಳಿಸುವ ಸಮಯವನ್ನು ನಿರೀಕ್ಷಿಸಲಾಗಿದೆ ಮತ್ತು ನಂತರ ನೀವು CPM ಲೆಕ್ಕಾಚಾರಗಳಿಗೆ ಹೇಗೆ ಮಾಡಿದ್ದೀರಿ ಎಂಬಂತೆಯೇ ಅದೇ ವಿಧಾನದೊಂದಿಗೆ ಹೋಗಬೇಕಾಗುತ್ತದೆ ಈಗ ನಾವು ಇಲ್ಲಿಯವರೆಗೆ ನೆಟ್ವರ್ಕ್ ಅಲ್ಲದ ವೇಳಾಪಟ್ಟಿಗಳ ಬಗ್ಗೆ ಚರ್ಚಿಸಿದ್ದೇವೆ ಬಾರ್ ಚಾರ್ಟ್ ಆ ವರ್ಗದಲ್ಲಿ ಬರುತ್ತದೆ ಬಾರ್ ಚಾರ್ಟ್ನಲ್ಲಿನ ಇತರ ನವೀಕರಣಗಳು ಅಥವಾ ಸುಧಾರಣೆಗಳನ್ನು ನಾವು ನೋಡಿದ್ದೇವೆ ಮುಂದಿನದನ್ನು ನಾವು PERT ಅನ್ನು ನೋಡಿದ್ದೇವೆ ಆದ್ದರಿಂದ ಮುಖ್ಯವಾಗಿ ಇದು CPMಗೆ ಹತ್ತಿರದಲ್ಲಿದೆ ಆದ್ದರಿಂದ CPM ಮತ್ತು PERT ವ್ಯತ್ಯಾಸವನ್ನು ನಾವು ನೋಡಿದ್ದೇವೆ ಆದ್ದರಿಂದ CPM ಪರ್ಟ್ PDM ಸಹ ನಾವು ವಿವರವಾಗಿ ಚರ್ಚಿಸಿದ್ದೇವೆ ಈಗ ಈ ತಂತ್ರಗಳಲ್ಲಿ ನಾವು ಪ್ರಗತಿಯತ್ತ ಸಾಗೋಣ ಆದ್ದರಿಂದ CPM ಇನ್ನೊಂದನ್ನು GPM ಎಂದು ಕರೆಯಲಾಗುತ್ತದೆ GPM ಸಂಕ್ಷೇಪಣವು ಚಿತ್ರಾತ್ಮಕ ಮಾರ್ಗ ವಿಧಾನವಾಗಿದೆ ಈ ತಂತ್ರಗಳು ನಾನು ನಿಮಗೆ ಅವಧಿಯ ಲೆಕ್ಕಾಚಾರಗಳು ಮತ್ತು ವೇಳಾಪಟ್ಟಿಯನ್ನು ತೋರಿಸದಿರಬಹುದು ಮತ್ತು ಅವುಗಳು ಪ್ರಬಲ ತಂತ್ರಗಳಲ್ಲ ಆದರೆ ವೇಳಾಪಟ್ಟಿಯಲ್ಲಿ ಹಲವು ತಂತ್ರಗಳು ಲಭ್ಯವಿವೆ ಮತ್ತು ಎಲ್ಲವು ಲಭ್ಯವಿರುವುದನ್ನು ನೀವು ತಿಳಿದುಕೊಳ್ಳಬೇಕು ಎಂಬ ಅರಿವನ್ನು ನಾನು ನಿಮಗೆ ನೀಡುತ್ತಿದ್ದೇನೆ ಆದ್ದರಿಂದ GPM ಇದು ಮತ್ತೆ ನೆಟ್ವರ್ಕ್ ತಂತ್ರವಾಗಿದ್ದು ಅದು ಸಾಧ್ಯವಾದಷ್ಟು ಕಡಿಮೆ ಸಮಯದಲ್ಲಿ ಸರಳವಾದ ವೇಳಾಪಟ್ಟಿಯನ್ನು ನೀಡುತ್ತದೆ ಆದ್ದರಿಂದ ಸಂಕ್ಷೇಪಣವು ಚಿತ್ರಾತ್ಮಕ ಮಾರ್ಗ ವಿಧಾನವಾಗಿದೆ ಈಗ ಇಲ್ಲಿ ಏನಾಗುತ್ತದೆ ಆದ್ದರಿಂದ ಈ GPM ನಿಮ್ಮ ಮುಖ್ಯವಾಗಿ CPM ನೆಟ್ವರ್ಕ್ನಲ್ಲಿ ಮಾತ್ರ ಬಂದಿದೆ ಮತ್ತು ಒಟ್ಟು ಫ್ಲೋಟ್ನಲ್ಲಿ ನಿಮ್ಮ ಲೆಕ್ಕಾಚಾರಗಳನ್ನು ನೀವು ತೋರಿಸುತ್ತಿರುವಾಗ ಏನಾಗುತ್ತದೆ ಮತ್ತು ನೀವು ನಿರ್ಣಾಯಕ ಹಾದಿಯಲ್ಲಿ ಲೆಕ್ಕ ಹಾಕುತ್ತಿರುವಿರಿ ಮತ್ತು ಯೋಜನೆಯು ಪ್ರಗತಿಯಾದ ನಂತರ ಮತ್ತು ಕಾರ್ಯಗತಗೊಳಿಸುವ ಅವಧಿಯಲ್ಲಿ ಯೋಜನೆಯ ಅರ್ಧದಷ್ಟು ಪ್ರಗತಿ ಸಾಧಿಸಿದೆ ಮತ್ತು ಅಂತರ್ನಿರ್ಮಿತ ಭಾಗದಲ್ಲಿ ಏನಾಗಿದೆ ಎಂದು ನೀವು ತಿಳಿದುಕೊಳ್ಳಲು ಬಯಸಿದರೆ ಯಾರಾದರೂ ನವೀಕರಣಗಳನ್ನು ನೋಡುವುದು ಮತ್ತು ನಿರ್ಮಿತ ಭಾಗದ ಬಗ್ಗೆ ವಿಶ್ಲೇಷಣೆ ಮಾಡುವುದು ತುಂಬಾ ಕಷ್ಟ GPMGPM ಒಂದು ವಿಧಾನವಾಗಿದ್ದು ಅಂತರ್ನಿರ್ಮಿತ ಭಾಗವನ್ನು ವಿಶ್ಲೇಷಿಸಲು ನಿಮಗೆ ಸಹಾಯ ಮಾಡುತ್ತದೆ ಮತ್ತು ಫ್ಲೋಟ್ ಸ್ಥಳಗಳು ಡ್ರಿಫ್ಟ್ಗಳು ಮತ್ತು ಇನ್ನಿತರ ಬಫರ್ಗಳು ಎಲ್ಲಿ ಲಭ್ಯವಿವೆ ಏನಾಗಿದೆ ಎಂದು ಗುರುತಿಸಲು ಸಹಾಯ ಮಾಡುತ್ತದೆ ಆದ್ದರಿಂದ ಯಾವುದೇ ತಪ್ಪು ಎಲ್ಲಿಗೆ ಹೋಗಿದೆ ಮತ್ತು ವಿಶ್ಲೇಷಿಸಲು ಇದು ನಿಮಗೆ ಸಹಾಯ ಮಾಡುತ್ತದೆ GPMGPM ಬಳಸುವ ಪ್ರಾಥಮಿಕ ಅನುಕೂಲ ಅದು ಒಟ್ಟು ಫ್ಲೋಟ್ಗಳನ್ನು ನಿರ್ಧರಿಸುವ ಸಾಮರ್ಥ್ಯ ಮತ್ತು ವೇಳಾಪಟ್ಟಿಯ ನಿರ್ಮಾಣದ ಭಾಗಕ್ಕೆ ನಿರ್ಣಾಯಕ ಮಾರ್ಗವು ಮುಖ್ಯವಾಗಿ ಡೇಟಾ ದಿನಾಂಕದ ಎಡಭಾಗ ದಲ್ಲಿದೆ ನೀವು ಪ್ರಾಜೆಕ್ಟ್ ನಿಯಂತ್ರಣಗಳಲ್ಲಿ ಕೆಲಸ ಮಾಡುತ್ತಿರುವಾಗ ಡೇಟಾ ದಿನಾಂಕ ಯಾವುದು ಎಂದು ನಿಮಗೆ ತಿಳಿಯುತ್ತದೆ ಡೇಟಾ ದಿನಾಂಕ ಇತರ ಹೆಸರನ್ನು ಸ್ಥಿತಿ ದಿನಾಂಕ ಎಂದು ಕರೆಯಲಾಗುತ್ತದೆ ಇದು ಯೋಜನೆಯ ಪ್ರಗತಿಯ ಕುರಿತು ನೀವು ನವೀಕರಣಗಳನ್ನು ತೆಗೆದುಕೊಳ್ಳುವ ದಿನಾಂಕವಾಗಿದೆ ಇದನ್ನು ಪ್ರಾಥಮಿಕವಾಗಿ CPM ನಿರ್ಧರಿಸುತ್ತದೆ ಈಗ CPM ಅನ್ನು ವ್ಯಾಪಕವಾಗಿ ಬಳಸಲಾಗುತ್ತದೆ ಈಗ GPMGPM ಕಟ್ಟಡದ ಬಗ್ಗೆ ನಾನು ಹೇಳುವ ಹಂತಗಳು ಇವು ಆದ್ದರಿಂದ ನಿಮಗೆ ತಿಳಿದಿರುವ CPM ಅನ್ನು ಯೋಜನೆ ಮತ್ತು ವೇಳಾಪಟ್ಟಿಗಾಗಿ ಯೋಜನಾ ನಿರ್ವಹಣಾ ಸಾಧನವಾಗಿ ವ್ಯಾಪಕವಾಗಿ ಬಳಸಲಾಗುತ್ತದೆ ಮತ್ತು CPMಗೆ ಮೂಲಭೂತ ಅಂಶಗಳು ಮುಖ್ಯವಾಗಿ ನೀವು ನೆಟ್ವರ್ಕ್ ಅನ್ನು ಸೆಳೆಯಬೇಕು ಮತ್ತು ಯೋಜನೆಯ ಪೂರ್ಣಗೊಳಿಸುವ ಸಮಯ ಒಟ್ಟು ಫ್ಲೋಟ್ಗಳು ನಿರ್ಣಾಯಕ ಮಾರ್ಗ ಇತ್ಯಾದಿಗಳನ್ನು ನೀವು ಎಲ್ಲಿಂದ ಲೆಕ್ಕ ಹಾಕುತ್ತೀರಿ ಪ್ರಾಥಮಿಕವಾಗಿ ನೀವು ನೆಟ್ವರ್ಕ್ ವೇಳಾಪಟ್ಟಿಗಳನ್ನು ಮಾಡುತ್ತೀರಿ ಮತ್ತು ನೀವು AoN ನೆಟ್ವರ್ಕ್ನಲ್ಲಿ ನೆಟ್ವರ್ಕ್ ವಿಶ್ಲೇಷಣೆ ಮಾಡುತ್ತೀರಿ ಈಗ CPM ನೆಟ್ವರ್ಕ್ನಲ್ಲಿ ನಿಜವಾದ ದಿನಾಂಕಗಳನ್ನು ಪರಿಚಯಿಸಿದ ನಂತರ ನೀವು 6 ದಿನಗಳನ್ನು ತೆಗೆದುಕೊಳ್ಳಬಹುದು ಎಂದು ಯೋಜಿಸುತ್ತೀರಿ ಆದರೆ ಏನಾಗುತ್ತದೆ ಮೊದಲ ದಿನಾಂಕ ಜುಲೈ 1 ರಂದು ಆಗಿರಬಹುದು ಮತ್ತು ನಿಜವಾದ ದಿನಾಂಕಗಳು ಜಾರಿಗೆ ಬಂದಾಗ ಆರನೇ ದಿನಾಂಕ ಜುಲೈ 7 ರಂದು ಇರಬಹುದು ಮತ್ತು ನಿರ್ಮಿಸಿದ ರೇಖಾಚಿತ್ರವು ನಿಜವಾಗಿಯೂ ಉತ್ಪತ್ತಿಯಾಗುತ್ತದೆ ನಾವು ಡೇಟಾ ದಿನಾಂಕದ ಮಾಹಿತಿಯನ್ನು ಕಳೆದುಕೊಳ್ಳಲು ಪ್ರಾರಂಭಿಸುತ್ತೇವೆ ಇದು ಒಟ್ಟು ಫ್ಲೋಟ್ಗಳಂತಹ ಹಿಂದಿನ ಡೇಟಾ ದಿನಾಂಕವನ್ನು ಸೂಚಿಸುತ್ತದೆ ಮತ್ತು ಎಲ್ಲ ನ್ಯೂನತೆಗಳು ಎಲ್ಲಿವೆ ವಿಳಂಬಗಳು ಎಲ್ಲಿ ಸಂಭವಿಸಿದವು ಮತ್ತು ಹೀಗೆ ನಾವು ಸಾಮಾನ್ಯವಾಗಿ ನಾವು ಗಮನಿಸುವುದಿಲ್ಲ ನಾವು ಎಲ್ಲವನ್ನೂ ಕಳೆದುಕೊಳ್ಳುತ್ತೇವೆ ಮತ್ತು ನಿರ್ಣಾಯಕ ಮಾರ್ಗವನ್ನು ಇನ್ನು ಮುಂದೆ ಲೆಕ್ಕಹಾಕಲಾಗುವುದಿಲ್ಲ ಆದ್ದರಿಂದ ಆ ನಿದರ್ಶನಗಳಿಗಾಗಿ GPM ಅನ್ನು ವ್ಯಾಪಕವಾಗಿ ಬಳಸಲಾಗುತ್ತದೆ ಈಗ GPMಗಾಗಿ ನಾವು ನಿರ್ದಿಷ್ಟವಾಗಿ ಹೊಂದಿರುವ ಕೆಲವು ಪರಿಭಾಷೆಗಳಿವೆ ಎಂದು ನೀವು ನೋಡಿದರೆ ನಂಬರ್ ಒನ್ ಅನ್ನು ಡ್ರಿಫ್ಟ್ ಎಂದು ಕರೆಯಲಾಗುತ್ತದೆ ಇದು ಸಂಪೂರ್ಣ ಪಟ್ಟಿಯಲ್ಲ ಈ ರೀತಿಯ ಹಲವು ಪರಿಭಾಷೆಗಳಿವೆ ಮೊದಲನೆಯದು ಡ್ರಿಫ್ಟ್ ಹಿಂದಿನ ಯೋಜನಾ ಪ್ರಾರಂಭಕ್ಕೆ ಒತ್ತಾಯಿಸದಿದ್ದರೂ ಹಿಂದಿನ ಯೋಜಿತ ದಿನಾಂಕಗಳಿಗೆ ವರ್ಗಾವಣೆಯ ಪ್ರಮಾಣವನ್ನು ಪ್ರಾಥಮಿಕವಾಗಿ ಡ್ರಿಫ್ಟ್ ಎಂದು ಕರೆಯಲಾಗುತ್ತದೆ ಮುಂದಿನದು ಫ್ಲೋಟ್ ಯೋಜನೆಯ ಪೂರ್ಣಗೊಳಿಸುವಿಕೆಯಲ್ಲಿ ಅತಿಕ್ರಮಣವನ್ನು ಉಂಟುಮಾಡದೆ ನಂತರದ ಯೋಜಿತ ದಿನಾಂಕಗಳಿಗೆ ಬದಲಾಯಿಸುವ ಪ್ರಮಾಣ ಆದ್ದರಿಂದ ಒಂದು ರೀತಿಯಲ್ಲಿ ಇದು ನಿಮ್ಮ CPMನಲ್ಲಿ ಸ್ಥಾಪಿಸಲಾದ ಒಟ್ಟು ಫ್ಲೋಟ್ ರೀತಿಯಂತಿದೆ ನಾವು GPMನಲ್ಲಿ ಕರೆಯುತ್ತೇವೆ GPMನಲ್ಲಿ ನೀಡಲಾದ ಹೆಸರು ಫ್ಲೋಟ್ ಆಗಿದೆ ಮುಂದಿನದು ಡ್ರಿಫ್ಟ್ ಬಫರ್ ಹಿಂದಿನ ಯಾವುದೇ ದಿನಾಂಕಗಳಿಗೆ ಸರಿಹೊಂದಿಸದೆ ಹಿಂದಿನ ಯೋಜಿತ ದಿನಾಂಕಗಳಿಗೆ ಸ್ಥಳಾಂತರಗೊಳ್ಳುವ ಪ್ರಮಾಣ ಆದ್ದರಿಂದ ಪ್ರಾಥಮಿಕವಾಗಿ ಏನಾಗುತ್ತದೆ GPMನಲ್ಲಿ ಕಾರ್ಯನಿರ್ವಹಿಸಲು ಎಂಡ್ ಪಾಯಿಂಟ್ ಸಾಫ್ಟ್ವೇರ್ ಇದೆ ಆದ್ದರಿಂದ ನಾನು ಚಟುವಟಿಕೆಯನ್ನು ಬದಲಾಯಿಸುವಾಗ ನಾನು ಎಷ್ಟು ಸ್ಥಳಾಂತರಿಸುತ್ತಿದ್ದೇನೆ ಮತ್ತು ನನ್ನ ಪೂರ್ವ ಡೇಟಾ ದಿನಾಂಕವನ್ನು ಬದಲಾಯಿಸುವ ಕಾರಣದಿಂದಾಗಿ ಅದು ನನಗೆ ಹೇಳುತ್ತದೆ ಯಾವುದೇ ಪೂರ್ವಭಾವಿ ಚಟುವಟಿಕೆಗಳು ಇದೆಯೇ ಅಥವಾ ವಿಚಲನಗೊಳ್ಳಬೇಕು ಅಥವಾ ಹಿಂದಿನ ಚಟುವಟಿಕೆಗಳ ಬಗ್ಗೆ ಸಹ ನನಗೆ ಎಚ್ಚರಿಕೆ ನೀಡುತ್ತದೆ ಮತ್ತು ಪೂರ್ವಭಾವಿ ಚಟುವಟಿಕೆಗಳನ್ನು ಸಹ ಸಿದ್ಧಪಡಿಸಬೇಕು ಆದ್ದರಿಂದ ಅದರ ಪ್ರಕಾರ ನೀವು ಎಷ್ಟು ಡ್ರಿಫ್ಟ್ ಆಗಿದೆ ಈ ಚಟುವಟಿಕೆಗಳು ಎಷ್ಟು ಬಫರ್ ಅನ್ನು ಬಳಸಿಕೊಂಡಿವೆ ನಾವು ಇನ್ನೂ ಅನ್ವೇಷಿಸಬಹುದು ಮುಂದಿನದು ಯೋಜಿತ ದಿನಾಂಕಗಳಿಂದ ಅದರ ಉತ್ತರಾಧಿಕಾರಿಗಳನ್ನು ಆಯಾ ಯೋಜಿತ ದಿನಾಂಕಗಳಿಂದ ವಿಳಂಬ ಮಾಡದೆ ಬಫರ್ ಮಾಡುವುದು ಒಂದು ರೀತಿಯಲ್ಲಿ ಇದು CPM ಪರಿಭಾಷೆಯಲ್ಲಿ ನಾವು ಹೊಂದಿರುವ ನಿಮ್ಮ ಉಚಿತ ಫ್ಲೋಟ್ನಂತಿದೆ ನಂತರ ನಾವು ಆಫ್ಸೆಟ್ ಎಂಬೆಡ್ ಫೋರೆನ್ಸಿಕ್ ಫ್ಲೋಟ್ಗಳು ಮತ್ತು ಇತರ ಪರಿಭಾಷೆಗಳನ್ನು ಸಹ ಹೊಂದಿದ್ದೇವೆ ಈಗ ನಾವು ಮುಂದುವರಿಯೋಣ ಏಕೆಂದರೆ ಈ ತಂತ್ರಗಳನ್ನು ನಿಮಗೆ ಪರಿಚಯಿಸುವುದು ನನ್ನ ಉದ್ದೇಶ ಮುಂದಿನದು GERT ಆದ್ದರಿಂದ GERTಯು GPMನಂತೆಯೇ ಇದು PERTನ ಮುಂದುವರೆದ ಭಾಗವಾಗಿದೆ PERT ನಲ್ಲಿ ನಿಮಗೆ ತಿಳಿದಿದೆ ನಾವು PERT ಅನ್ನು ಏಕೆ ಪರಿಚಯಿಸಿದ್ದೇವೆ ಅವಧಿಗಳಲ್ಲಿ ಅನಿಶ್ಚಿತತೆಗಳನ್ನು ಅನುಮತಿಸಲು ಮಾತ್ರ PERT ಅಸ್ತಿತ್ವಕ್ಕೆ ಬಂದಿದೆ ಆದ್ದರಿಂದ GERT ಯನ್ನು ಪ್ರಿಟ್ಸ್ಕರ್ ಅಭಿವೃದ್ಧಿಪಡಿಸಿದ್ದಾರೆ ಇದು PERT ಯಲ್ಲಿನ ಪ್ರಗತಿಗೆ ಸಾಧನವಾಗಿ ಅಭಿವೃದ್ಧಿಪಡಿಸಿದೆ ಆದ್ದರಿಂದ GERT ಯಲ್ಲಿ ನಾವು ನಿಮ್ಮ PERT ಯಂತೆಯೇ ನಿರ್ಣಾಯಕ ಅವಧಿಯನ್ನು ಮತ್ತು ಸಂಭವನೀಯ ಅವಧಿಯ ಅಂದಾಜುಗಳನ್ನು ಅನುಮತಿಸಬಹುದು ಆದ್ದರಿಂದ GERT ಆ ಅರ್ಥದಲ್ಲಿ PERT ಯಂತೆಯೇ ಇರುತ್ತದೆ ಆದರೆ GERT PERT ಗಿಂತ ಎರಡು ರೀತಿಯಲ್ಲಿ ಭಿನ್ನವಾಗಿದೆ ಒಂದು ಅದು ಕುಣಿಕೆಗಳನ್ನು ಮಾಡಲು ಅನುಮತಿಸುತ್ತದೆ ನಿಮ್ಮ CPM PDM PERT ಮುಂತಾದ ಯಾವುದೇ ನೆಟ್ವರ್ಕ್ ವೇಳಾಪಟ್ಟಿಗಳನ್ನು ನೀವು ತೆಗೆದುಕೊಂಡರೆ ಅವರು ನಿಮ್ಮ GPMGPM ಅನ್ನು ಸಹ ಲೂಪ್ ಮಾಡಲು ಅನುಮತಿಸುವುದಿಲ್ಲ ಆದರೆ ಸಂಭವನೀಯ ಕವಲೊಡೆಯುವಿಕೆ ಮತ್ತು ಮುಂತಾದವುಗಳಿಂದಾಗಿ GERT ಲೂಪ್ ಅನ್ನು ಅನುಮತಿಸುತ್ತದೆ ಮತ್ತು ನೆಟ್ವರ್ಕ್ ತರ್ಕ ಮತ್ತು ಶಾಖೆಗಳ ಸಂಭವನೀಯ ಚಿಕಿತ್ಸೆಯನ್ನು GERT ಅನುಮತಿಸುತ್ತದೆ ಅರ್ಥದಲ್ಲಿ ಇದು ಎರಡು ಲಿಂಕ್ಗಳನ್ನು ಸಹ ಹೊಂದಬಹುದು ಮತ್ತು ಒಂದು ಲಿಂಕ್ ಕಾರ್ಯನಿರ್ವಹಿಸಬಲ್ಲದು ಮತ್ತು ಇನ್ನೊಂದು ಒಂದು ನಿರ್ದಿಷ್ಟ ಸನ್ನಿವೇಶಗಳಲ್ಲಿ ಅಥವಾ ಸಂದರ್ಭಗಳಲ್ಲಿ ಮಾತ್ರ ಕಾರ್ಯನಿರ್ವಹಿಸುತ್ತದೆ ಆದ್ದರಿಂದ ಇದು ಒಂದು ಲಿಂಕ್ ಅನ್ನು ಕಾರ್ಯನಿರ್ವಹಿಸಲು ಅನುಮತಿಸುತ್ತದೆ ಎರಡೂ ಲಿಂಕ್ಗಳು ಕಾರ್ಯನಿರ್ವಹಿಸಲು ಮಾಡಿಕೊಡುತ್ತದೆ ಆದ್ದರಿಂದ ಇದು ನಾವು ಅದನ್ನು ಕರೆಯುವ ನೆಟ್ವರ್ಕ್ ಅನ್ನು ಕವಲೊಡೆಯಲು ಅನುಮತಿಸುತ್ತದೆ ಉದಾಹರಣೆಗೆ ನೀವು ನಂತರ ಅರ್ಥಮಾಡಿಕೊಳ್ಳುವಿರಿ ನಂತರ GERT ನೆಟ್ವರ್ಕ್ಗಳು ನಿರ್ದೇಶಿತ ಶಾಖೆಗಳನ್ನು ಒಳಗೊಂಡಿರುತ್ತವೆ ಇದು ಚಾಪಗಳು ಅಂಚುಗಳು ಮತ್ತು ಪ್ರಸರಣಗಳು ಮತ್ತು ತಾರ್ಕಿಕ ನೋಡ್ಗಳನ್ನು ಸಹ ಸೂಚಿಸುತ್ತದೆ ಇದನ್ನು ನಾವು ಶೃಂಗಗಳು ಎಂದು ಕರೆಯುತ್ತೇವೆ ಆದ್ದರಿಂದ ಎರಡು ನಿಯತಾಂಕಗಳನ್ನು ಶಾಖೆಯೊಂದಿಗೆ ಜೋಡಿಸಲಾಗಿದೆ ಒಂದು ಸಂಭವನೀಯತೆ ಸಮಯ ಮತ್ತು ಇನ್ನೊಂದು ತೆಗೆದುಕೊಂಡ ಸಮಯ ಶಾಖೆ ತೆಗೆದುಕೊಳ್ಳಲು ಬೇಕಾದ ಸಮಯ ಈಗ GERT ನಲ್ಲಿ ಕೆಲವು ಪರಿಭಾಷೆಗಳಿವೆ ಒಂದನ್ನು ಇನ್ಪುಟ್ ಪರಿಭಾಷೆ ಎಂದು ಕರೆಯಲಾಗುತ್ತದೆ ಮತ್ತು ಇನ್ನೊಂದು ಔಟ್ಪುಟ್ ಪರಿಭಾಷೆ ಮತ್ತು ನೀವು ನೆಟ್ವರ್ಕ್ ಅನ್ನು ಹೇಗೆ ಸೆಳೆಯುತ್ತೀರಿ ಏಕೆಂದರೆ ನೆಟ್ವರ್ಕ್ ನಿಮಗೆ ತುಂಬಾ ಸಂಭವನೀಯವಾಗಿದೆ ಎಂದು ನಾನು ನಿಮಗೆ ಹೇಳಿದ್ದೇನೆ ಮತ್ತು ಆದ್ದರಿಂದ ಈ ಬಾಣವು ಕಾರ್ಯನಿರ್ವಹಿಸಬೇಕೇ ಅಥವಾ ಈ ಬಾಣವು ಕಾರ್ಯನಿರ್ವಹಿಸಬೇಕೇ ಎಂದು ನೆಟ್ವರ್ಕ್ ನಿಮಗೆ ಮಾರ್ಗದರ್ಶನ ನೀಡಬೇಕೆಂದು ನಿಮಗೆ ತಿಳಿದಿರಬೇಕು CPMನಲ್ಲಿ ನೀವು ಎರಡು ಬಾಣಗಳನ್ನು ಎಳೆದರೆ ಎರಡೂ ಬಾಣಗಳು ಪ್ರತಿಯೊಂದು ಸಮಯದಲ್ಲೂ ಕಾರ್ಯನಿರ್ವಹಿಸುತ್ತವೆ GERT ನಲ್ಲಿ ಅದು ಸಂಭವಿಸಬೇಕಾಗಿಲ್ಲ ಆದ್ದರಿಂದ ಇನ್ಪುಟ್ನಲ್ಲಿನ ತಾರ್ಕಿಕ ಸಂಬಂಧಗಳು ಈಗ ನಾವು ಚಿಹ್ನೆಗಳನ್ನು ನೋಡೋಣ ಮತ್ತು ನಂತರ ನಾವು ಒಂದು ಉದಾಹರಣೆಯನ್ನು ಸಹ ನೋಡೋಣ ಆದ್ದರಿಂದ ನಾನು ತ್ರಿಕೋನದೊಂದಿಗೆ ಸರಳ ರೇಖೆಯನ್ನು ಎಳೆಯುವಾಗ ಅದನ್ನು ಎಕ್ಸ್ಕ್ಲೂಸಿವ್ OR ಎಂದು ಕರೆಯಲಾಗುತ್ತದೆ ಮತ್ತು ಈ ನೋಡ್ಗೆ ಹೋಗುವ ಒಂದು ಶಾಖೆಯನ್ನು ಮಾತ್ರ ಒಂದು ನಿರ್ದಿಷ್ಟ ಸಮಯದಲ್ಲಿ ಅರಿತುಕೊಳ್ಳಬಹುದು ಆದ್ದರಿಂದ ನೋಡ್ನಿಂದ ಮುನ್ನಡೆಸುವ ಒಂದು ಶಾಖೆಯನ್ನು ಮಾತ್ರ ಇಲ್ಲಿ ಅರಿತುಕೊಳ್ಳಲಾಗುವುದು ಮುಂದಿನದು ಇನ್ಕ್ಲೂಸಿವ್ OR ಸಾಕ್ಷಾತ್ಕಾರ ಆದ್ದರಿಂದ ಪ್ರಾಥಮಿಕವಾಗಿ ಇದು ಕೇವಲ ತ್ರಿಕೋನ ಆಕಾರವಾಗಿದೆ ನೋಡ್ನತ್ತ ಸಾಗುವ ಯಾವುದೇ ಶಾಖೆಯ ಸಾಕ್ಷಾತ್ಕಾರವು ನೋಡ್ ಅನ್ನು ಅರಿತುಕೊಳ್ಳಲು ಕಾರಣವಾಗುತ್ತದೆ ಆದ್ದರಿಂದ ಅದರಲ್ಲಿ ಏನೇ ಬಂದರೂ ಅದು ಕಾರ್ಯಾಚರಣೆಗಳು ಸರಿಯಾಗುತ್ತವೆ ಮುಂದಿನದು AND ನೋಡ್ಗೆ ಹೋಗುವ ಎಲ್ಲಾ ಶಾಖೆಗಳನ್ನು ಅರಿತುಕೊಂಡರೆ ಮಾತ್ರ ನೋಡ್ ಅರಿತುಕೊಳ್ಳುತ್ತದೆ ಈ ಸೆಟಪ್ಗೆ ನಾನು ಎರಡು ಮೂರು ಲಿಂಕ್ಗಳನ್ನು ಪ್ರವೇಶಿಸಬಹುದು ಆದ್ದರಿಂದ ಏನಾಗುತ್ತದೆ ಎಲ್ಲಾ ಲಿಂಕ್ಗಳು ಪ್ರಾರಂಭಕ್ಕೆ ಸಿದ್ಧವಾದಾಗ ಈ ಶಾಖೆ ಮಾತ್ರ ಕಾರ್ಯನಿರ್ವಹಿಸುತ್ತದೆ ಇಲ್ಲದಿದ್ದರೆ ಅದು ಕೆಲಸ ಮಾಡುವುದಿಲ್ಲ ಆದ್ದರಿಂದ ಇದು ಇನ್ಪುಟ್ ಆಗಿದೆ ಈಗ ನಾವು ಔಟ್ಪುಟ್ ಚಿಹ್ನೆಯನ್ನು ನೋಡೋಣ ಆದ್ದರಿಂದ ಪ್ರಾಥಮಿಕವಾಗಿ ನಾನು ಇಲ್ಲಿ ಎರಡು ಚಿಹ್ನೆಗಳನ್ನು ಹೊಂದಿದ್ದೇನೆ ಒಂದು D ಆಕಾರದಂತಿದೆ ಮತ್ತು ಇನ್ನೊಂದು ತ್ರಿಕೋನ ಆಕಾರ ಆದ್ದರಿಂದ D ಆಕಾರವು ನಿರ್ಣಾಯಕತೆಯನ್ನು ಸೂಚಿಸುತ್ತದೆ ಮತ್ತು ತ್ರಿಕೋನವು ಸಂಭವನೀಯ ಎಂದು ಸೂಚಿಸುತ್ತದೆ ಈಗ ಇಲ್ಲಿ D ನೋಡ್ ಅನ್ನು ಸರಿಯಾಗಿ ಅರಿತುಕೊಂಡರೆ ನೋಡ್ನಿಂದ ಹೊರಹೊಮ್ಮುವ ಎಲ್ಲಾ ಶಾಖೆಗಳನ್ನು ತೆಗೆದುಕೊಳ್ಳಲಾಗುತ್ತದೆ ಆದ್ದರಿಂದ ಎಲ್ಲಾ ಶಾಖೆಗಳು ಇಲ್ಲಿ ಕಾರ್ಯನಿರ್ವಹಿಸುತ್ತವೆ ನಂತರ ಸಂಭವನೀಯ ನೋಡ್ ಅರಿತುಕೊಂಡರೆ ನೋಡ್ನಿಂದ ಹೊರಹೊಮ್ಮುವ ಒಂದು ಶಾಖೆಯನ್ನು ತೆಗೆದುಕೊಳ್ಳಲಾಗುತ್ತದೆ ಕೇವಲ ಒಂದು ಶಾಖೆಯಲ್ಲಿ ಸಾಕಷ್ಟು ಇನ್ಪುಟ್ ಬಂದಾಗಲೆಲ್ಲಾ ಅದು ಸರಿಯಾಗಿರುತ್ತದೆ ಕೊನೆಯ ಮೂರು ಪ್ರಕರಣಗಳು ನಾವು ಇನ್ಪುಟ್ನಲ್ಲಿ ಮಾತ್ರ ನೋಡಿದ್ದೇವೆ ಆದ್ದರಿಂದ ನಾನು ನೆಟ್ವರ್ಕ್ಗೆ ಬರುವ ಬಾಣಗಳ ಬಗ್ಗೆ ಮಾತನಾಡುತ್ತಿದ್ದೇನೆ ನೀವು ಈ ಚಿಹ್ನೆಯನ್ನು ಕೊನೆಯಲ್ಲಿ ಹೊಂದಿರುವಾಗ ಔಟ್ಪುಟ್ನಲ್ಲಿ ಈ ಸಂದರ್ಭದಲ್ಲಿ ನಿರ್ದಿಷ್ಟ ನೆಟ್ವರ್ಕ್ನಿಂದ ಪ್ರಾರಂಭವಾಗುವ ಬಾಣಗಳ ಬಗ್ಗೆ ನಾನು ಮಾತನಾಡುತ್ತಿದ್ದೇನೆ ಅಂತೆಯೇ ಈಗ ನಾನು ಇಲ್ಲಿ ಹಲವಾರು ಸಂಯೋಜನೆಗಳನ್ನು ಹೊಂದಿದ್ದೇನೆ ಇಲ್ಲಿ ಹಲವಾರು ಸಂಯೋಜನೆಗಳು ಇವೆ ಎಂದು ನೀವು ನೋಡುತ್ತೀರಿ ಆದ್ದರಿಂದ ಇದು ಇನ್ಪುಟ್ ಅನ್ನು ಸೂಚಿಸುತ್ತದೆ ಮತ್ತು ಇದು ಔಟ್ಪುಟ್ ಅನ್ನು ಸೂಚಿಸುತ್ತದೆ ಎಲ್ಲಾ ಸಂದರ್ಭಗಳಲ್ಲಿ ಇದು ಇನ್ಪುಟ್ ಅನ್ನು ಸೂಚಿಸುತ್ತದೆ ಮತ್ತು ಇದು ಔಟ್ಪುಟ್ ಅನ್ನು ಸೂಚಿಸುತ್ತದೆ ನೀವು ಇಲ್ಲಿ ನೋಡಿದರೆ ನೀವು ಇದನ್ನು ಪ್ರತ್ಯೇಕವಾಗಿ ಬಳಸಲಾಗುವುದಿಲ್ಲ ನೀವು ಸಂಯೋಜನೆಗಳನ್ನು ಮಾತ್ರ ಬಳಸಬೇಕಾಗುತ್ತದೆ ಏಕೆಂದರೆ ನೀವು ನೆಟ್ವರ್ಕ್ ಅನ್ನು ತೆಗೆದುಕೊಳ್ಳುವ ಇನ್ಪುಟ್ ಮಾನದಂಡ ಯಾವುದು ಮತ್ತು ಔಟ್ಪುಟ್ ಮಾನದಂಡ ಯಾವುದು ಎಂಬುದನ್ನು ನೀವು ತಿಳಿದುಕೊಳ್ಳಬೇಕು ನೀವು ಇಲ್ಲಿ ನೋಡಿದರೆ ಮೊದಲನೆಯದು ಪ್ರಾಥಮಿಕವಾಗಿ ವಿಶೇಷ ಅಥವಾ ನಿರ್ಣಾಯಕ ಮುಂದಿನದು ವಿಶೇಷ ಅಥವಾ ಸಂಭವನೀಯ ಮತ್ತು ಮೂರನೆಯದು ವಿಶೇಷ ಅಥವಾ ನಿರ್ಣಾಯಕ ನಂತರ ಮುಂದಿನದು ಅಂತರ್ಗತ ಅಥವಾ ಸಂಭವನೀಯತೆ ನಂತರ ಮುಂದಿನದು ಮತ್ತು ನಿರ್ಣಾಯಕ ಮತ್ತು ಸಂಭವನೀಯ ಈಗ ನಾವು ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಇದು ಗ್ಯಾಸ್ ಸ್ಟೇಷನ್ ನಿರ್ಮಾಣ ಇದು ಗಿರಿಧಾಮದಲ್ಲಿ ನಡೆಯುತ್ತದೆ ಭೂಕುಸಿತಗಳು ಹೆಚ್ಚು ಸಂಖ್ಯೆಯಲ್ಲಿವೆ ಎಂದು ನಾನು ಹೇಳುತ್ತೇನೆ ಈ ನೆಟ್ವರ್ಕ್ ಅನ್ನು DSMನೊಂದಿಗೆ ಚಿತ್ರಿಸಲಾಗಿದೆ ಆದರೆ ಪ್ರಾಥಮಿಕವಾಗಿ ನಾನು ಇಲ್ಲಿ ತೋರಿಸಲು ಬಯಸಿದ್ದು ಇಡೀ ನೆಟ್ವರ್ಕ್ನಲ್ಲಿ ಮೂರು ಅನಿಶ್ಚಿತತೆಗಳಿವೆ ನೀವು ಅನಿಶ್ಚಿತತೆಯನ್ನು ಹೊಂದಿರುವಾಗ ಮಾತ್ರ ನೀವು GERT ನೆಟ್ವರ್ಕ್ ಅನ್ನು ಸೆಳೆಯಲು ಬಯಸುತ್ತೀರಿ ಆದ್ದರಿಂದ ನಾವು ಈ ಮೂರನ್ನು ಇಲ್ಲಿ ಅನಿಶ್ಚಿತತೆಗಳಾಗಿ ತೆಗೆದುಕೊಂಡಿದ್ದೇವೆ ಸಂಖ್ಯೆ 1 PCC ಪ್ಲೈನ್ ಸಿಮೆಂಟ್ ಕಾಂಕ್ರೀಟ್ನಲ್ಲಿದೆ ಬಾರ್ ಬಾಗುವುದು ಮತ್ತು ಬಲವರ್ಧನೆಯ ಮೇಲೆ ಸಂಖ್ಯೆ 2 ಕಾಂಕ್ರೀಟ್ ಮತ್ತು ಸಂಕೋಚನದ ಮೇಲೆ ಸಂಖ್ಯೆ 3 ಆದ್ದರಿಂದ ಇದು ಪ್ರಾಥಮಿಕವಾಗಿ ಬಂಡೆಗಳನ್ನು ಒಡೆಯುವ ಉತ್ಖನನ ಮತ್ತು ನಂತರ ಬಂಡೆಗಳ ವಿಲೇವಾರಿ ನಂತರ PCC ಪ್ರಾಥಮಿಕವಾಗಿ ಕಾಂಕ್ರೀಟ್ ಸುರಿಯುವುದು ನಂತರ ಬಾರ್ ಬಾಗುವುದು ಅಥವಾ ಬಲವರ್ಧನೆ ಕವರ್ ಬ್ಲಾಕ್ಗಳು ಶಟ್ಟರಿಂಗ್ ಬ್ಯಾಚಿಂಗ್ ಕಾಂಕ್ರೀಟ್ ಕಾಂಪ್ಯಾಕ್ಷನ್ ಮತ್ತು ಕ್ಯೂರಿಂಗ್ ಮಾಡುವುದು ಸಾಕಷ್ಟು ಭೂಕುಸಿತದೊಂದಿಗೆ ಗಿರಿಧಾಮದಲ್ಲಿ ಏನಾಗುತ್ತದೆ ಭೂಕುಸಿತ ಸಂಭವಿಸಿದಲ್ಲಿ ನೀವು ಉತ್ಖನನ ಮಾಡಿರಬಹುದು ಭೂಕುಸಿತ ಸಂಭವಿಸಿದೆ ಎಂದು ನೀವು ಪ್ರತಿ ಬಾರಿ ಮತ್ತೆ ಕೆಲಸ ಮಾಡಬೇಕಾಗಬಹುದು ನಂತರ ನೀವು ಮುಂದಿನ ಹಂತದ ಉತ್ಖನನಕ್ಕಾಗಿ ಸೈಟ್ ಅನ್ನು ಮರು ತೆರವುಗೊಳಿಸಬೇಕಾಗಬಹುದು ಆದ್ದರಿಂದ ಇದು ನಾವು ಕೈಗೆತ್ತಿಕೊಂಡ ಸರಳ ನೆಟ್ವರ್ಕ್ ಮತ್ತು GERT ಯಲ್ಲಿನ ಪ್ರಾತಿನಿಧ್ಯವು ಈ ರೀತಿ ಕಾಣುತ್ತದೆ ಈಗ ಇವುಗಳು ನಾನು ಮೊದಲು ಸಂಯೋಜನೆಯ ಚಿಹ್ನೆಗಳಲ್ಲಿ ಬಳಸಿದ ಚಿಹ್ನೆಗಳು ಪ್ರತಿ ಬಾರಿ ನೀವು ಈ ಸಂಯೋಜನೆಯ ಚಿಹ್ನೆಗಳನ್ನು ಬಳಸಬೇಕಾಗಬಹುದು ಪ್ರಾರಂಭ ಅಥವಾ ಕೊನೆಯಲ್ಲಿ ಮಾತ್ರ ನೀವು ಒಂದೇ ಚಿಹ್ನೆಯನ್ನು ಬಳಸಬಹುದು ಈಗ ನಾನು ಎಲ್ಲವನ್ನೂ ಬರೆಯುತ್ತೇನೆ ಇದರಿಂದ ನಮಗೆ ಅರ್ಥಮಾಡಿಕೊಳ್ಳುವುದು ಸುಲಭ ಆದ್ದರಿಂದ ಇದು ವಿಶೇಷ ಅಥವಾ ನಿರ್ಣಾಯಕ ಇದು ವಿಶೇಷ ಅಥವಾ ಸಂಭವನೀಯ ಅಂತರ್ಗತ ಅಥವಾ ನಿರ್ಣಾಯಕ ಆದ್ದರಿಂದ ಇದು ಅಂತರ್ಗತ ಅಥವಾ ಸಂಭವನೀಯ AND ನಿರ್ಣಾಯಕಇದು AND ಸಂಭವನೀಯ ಆದ್ದರಿಂದ ನಾನು ಪ್ರಾರಂಭಿಸುತ್ತಿದ್ದೇನೆ ಮತ್ತು ಇದು ಯಾವ ಆಕಾರವಾಗಿದೆ ಮತ್ತು ಸಂಭವನೀಯತೆ ನಾನು ಇಲ್ಲಿರುವ ಲಿಂಕ್ನಿಂದಾಗಿ ಇದು ಬಂದಿದೆ ಆದ್ದರಿಂದ ಈಗ ನಾವು ಚಟುವಟಿಕೆಯೊಂದಿಗೆ ಪ್ರಾರಂಭಿಸೋಣ ಚಿಹ್ನೆಯನ್ನು ನೋಡಬೇಡಿ ಹಿಂದಿನ ಲಿಂಕ್ ಸರಿಯಾಗಿ ಕೆಲಸ ಮಾಡಿದಾಗ ಮಾತ್ರ ಚಿಹ್ನೆಯು ಕಾರ್ಯನಿರ್ವಹಿಸುತ್ತದೆ ಆದ್ದರಿಂದ ನನ್ನ ಬಳಿ ಎರಡು ಬಾಣಗಳಿವೆ ಒಂದು ಉತ್ಖನನ ಮತ್ತು ಸೈಟ್ ತೆರವುಗೊಳಿಸುವಿಕೆ ಮತ್ತು ಇನ್ನೊಂದು ರಾಕ್ ಬ್ರೇಕಿಂಗ್ ಮತ್ತು ಸೈಟ್ ಕ್ಲಿಯರಿಂಗ್ ಆದ್ದರಿಂದ ನಾನು ಎರಡು ವಿಧಾನಗಳನ್ನು ಹೊಂದಿದ್ದೇನೆ ಒಂದೋ ನಾನು ಉತ್ಖನನದಿಂದ ನನ್ನ ಭೂಮಿಯನ್ನು ತೆರವುಗೊಳಿಸಬೇಕಾಗಬಹುದು ಅಥವಾ ನಾನು ರಾಕ್ ಕ್ಲಿಯರಿಂಗ್ ಅನ್ನು ಸಹ ಮಾಡಬೇಕಾಗಬಹುದು ಆದ್ದರಿಂದ ಅದು ಸರಿ ಬರುವ ಅನಿಶ್ಚಿತತೆಯಾಗಿದೆ ಆದ್ದರಿಂದ AND ಮೊದಲು ಬರುವ ಎಲ್ಲಾ ಲಿಂಕ್ಗಳನ್ನು ಪರಿಗಣಿಸಬೇಕು ಮತ್ತು ಸಂಭವನೀಯ ಎಂದು ಸೂಚಿಸುತ್ತದೆ ಆದ್ದರಿಂದ ಅವುಗಳಲ್ಲಿ ಯಾವುದಾದರೂ ಒಂದು ಕಾರ್ಯವು ಸರಿಯಾಗಿರುತ್ತದೆ ನಾನು ಉತ್ಖನನ ಮಾಡಬೇಕಾಗಬಹುದು ಅಥವಾ ನಾನು ರಾಕ್ ಬ್ರೇಕಿಂಗ್ ಮತ್ತು ಅನ್ಸೈಟ್ ಕ್ಲಿಯರಿಂಗ್ ಮಾಡಬೇಕಾಗಬಹುದು ಸಂಭವನೀಯ ಅಂತ್ಯವನ್ನು ನಾನು ಹೇಳಿದ್ದರಿಂದ ನಾನು ಕೇವಲ ಒಂದು ಲಿಂಕ್ ಕಾರ್ಯಾಚರಣೆಯನ್ನು ಹೊಂದಿರಬಹುದು ಆದ್ದರಿಂದ ನಾನು ಉತ್ಖನನವನ್ನು ಸರಿಯಾಗಿ ತೆಗೆದುಕೊಳ್ಳುತ್ತಿದ್ದೇನೆ ಎಂದು ಭಾವಿಸೋಣ ಯಾವುದೇ ಬಂಡೆಯಿಲ್ಲ ನಾನು ಅಲ್ಲಿ ಮಾತ್ರ ಉತ್ಖನನ ಮಾಡುತ್ತಿದ್ದೇನೆ ಆದ್ದರಿಂದ ಮತ್ತೆ ಏನಾಗುತ್ತದೆ ಮತ್ತು ಈ ಲಿಂಕ್ ಕಾರ್ಯನಿರ್ವಹಿಸಿದಾಗ ಇದು ಮತ್ತೆ ಪ್ರಾರಂಭವಾಗುತ್ತದೆ ನಾನು ಲಿಂಕ್ಗಳಲ್ಲಿ ಒಂದನ್ನು ಮಾತ್ರ ಹೊಂದಿರಬಹುದು ನಾನು ಯಾವುದೇ PCC ಮಾಡಬೇಕಾಗಿಲ್ಲ ಅಥವಾ ನಾನು PCC ಕೆಲಸವನ್ನು ಮಾಡಬೇಕಾಗಬಹುದು ಈಗ ಇಲ್ಲಿ ಏನಾಗುತ್ತದೆ ಕಾಂಕ್ರೀಟ್ ಸುರಿಯುವುದರಲ್ಲಿ ಸಮಸ್ಯೆ ಇರಬಹುದು ಏಕೆಂದರೆ ಅನಿಶ್ಚಿತತೆಯು ಆ ಸ್ಥಳದಲ್ಲಿಯೇ ನಡೆಯುತ್ತದೆ ಎಂದು ನಾನು ಹೇಳಿದೆ ಆದ್ದರಿಂದ ನಾನು PCC ಮಾಡಬೇಕಾಗಬಹುದು ಅಥವಾ ನನ್ನ PCC ತಪ್ಪಿಸಬಹುದು ಸಂಭವಿಸಿದ ಕಾರಣ ಭೂಕುಸಿತ ಸಂಭವಿಸಬಹುದು ಆದ್ದರಿಂದ ಭೂಕುಸಿತ ಸಂಭವಿಸಿದಾಗ ನಾನು PCC ಮಾಡಲು ಸಾಧ್ಯವಾಗದಿರಬಹುದು ಭೂಕುಸಿತದಿಂದಾಗಿ ನಾನು ಮರುಕಳಿಸಬೇಕಾಗಬಹುದು ಮತ್ತು ಮತ್ತೆ ನಾನು ಪ್ರಕ್ರಿಯೆಯನ್ನು ಮಾಡಬೇಕಾಗಬಹುದು PCC ಅರ್ಥದಲ್ಲಿ ಸಂಭವಿಸಿದಲ್ಲಿ ಭೂಕುಸಿತ ಇಲ್ಲದಿದ್ದರೆ ಯಾವುದೇ ಅನಿಶ್ಚಿತತೆ ಸಂಭವಿಸದಿದ್ದರೆ ನಾನು ನನ್ನ ಕಾರ್ಯಾಚರಣೆಯ ಎರಡನೇ ಹಂತಕ್ಕೆ ಹೋಗಲಿದ್ದೇನೆ ಅದು ಸರಳ ಸಿಮೆಂಟ್ ಕಾಂಕ್ರೀಟ್ ಕೆಲಸ ಅದೇ ವಿಷಯ ಉತ್ಖನನಕ್ಕೆ ಬದಲಾಗಿ ನಾನು ಬಂಡೆಗಳನ್ನು ಹೊಂದಿದ್ದೇನೆ ನಂತರ ನಾನು ರಾಕ್ ಬ್ರೇಕಿಂಗ್ ಮಾಡಬೇಕಾಗಬಹುದು ಮತ್ತು ಬಂಡೆ ಒಡೆಯುವಿಕೆಯು ಸಂಭವಿಸಿದಾಗ ಮತ್ತೆ ಭೂಕುಸಿತ ಸಂಭವಿಸಬಹುದು ಆದ್ದರಿಂದ ಒಮ್ಮೆ ನಾನು ಯಾವುದೇ PCC ಮಾಡಬಾರದು ಅಥವಾ ನಾನು PCC ಮಾಡಬೇಕಾಗಬಹುದು ಮತ್ತು ನಂತರ ಭೂ ತೆರವುಗೊಳಿಸುವ ಪ್ರಕ್ರಿಯೆಯನ್ನು ಮಾಡಬೇಕು ಆದ್ದರಿಂದ ಭೂ ತೆರವು ಇದ್ದರೆ ನಾನು ಇಲ್ಲಿಗೆ ಬಂದು ಭೂ ತೆರವುಗೊಳಿಸುವಿಕೆಯನ್ನು ಮಾಡಬೇಕಾಗಬಹುದು ಮತ್ತು ಅದಕ್ಕೆ ಅನುಗುಣವಾಗಿ ಮತ್ತೆ ಹಂತಗಳನ್ನು ಪುನರಾವರ್ತಿಸಬೇಕು ಭೂ ತೆರವು ಇಲ್ಲದಿದ್ದರೆ ಭೂಕುಸಿತವಿಲ್ಲದಿದ್ದರೆ ನಾನು PCC ಕೆಲಸವನ್ನು ಮಾಡಬಹುದು ಆದ್ದರಿಂದ ನಾನು ಉತ್ಖನನ ಕೆಲಸವನ್ನು ತೆಗೆದುಕೊಂಡಿರಲಿ ಅಥವಾ ನನ್ನ ರಾಕ್ ಬ್ರೇಕಿಂಗ್ ಕೆಲಸವನ್ನು ಮಾಡಲಿ ಯಾವುದೇ ಅನಿಶ್ಚಿತತೆ ಇಲ್ಲದಿದ್ದರೆ ನಾನು ನನ್ನ PCC ಮಾಡಬಹುದು ಈಗ ಮತ್ತೆ ಇಲ್ಲಿ ಒಂದು ಅಂತರ್ಗತ ಅಥವಾ ಸಂಭವನೀಯ ಲಿಂಕ್ ನೀಡಲಾಗಿದೆ ಈಗ ಬಲವರ್ಧನೆಯ ಕೆಲಸ ಸಂಭವಿಸಬಹುದು ಅಥವಾ ಬಲವರ್ಧನೆಯ ವೈಫಲ್ಯ ಸಂಭವಿಸಬಹುದು ನನ್ನ ಬಲವರ್ಧನೆಯ ಗುಣಮಟ್ಟ ಅಥವಾ ಯಾವುದೋ ಕಾರಣದಿಂದಾಗಿ ಬಲವರ್ಧನೆಯ ವೈಫಲ್ಯಗಳು ಹೆಚ್ಚು ಸಾಮಾನ್ಯವಾಗಿದೆ ಅಥವಾ ಬಹುಶಃ ನಾನು ಉತ್ಖನನ ಮಾಡಿದ ಭಾಗಗಳಲ್ಲಿ ಬಲವರ್ಧನೆಯನ್ನು ಹಾಕಲು ಪ್ರಯತ್ನಿಸಿದ್ದೇನೆ ಮತ್ತು ಭೂಕುಸಿತವು ಎಲ್ಲವನ್ನೂ ಕುಸಿಯಿತು ಬಲವರ್ಧನೆಯೊಂದಿಗೆ ಕೆಲವು ಅನಿಶ್ಚಿತತೆಗಳು ಸಂಭವಿಸಬಹುದು ಮುಂಚಿನ ಸ್ಲೈಡ್ನಲ್ಲಿಯೇ ಈ ಮೂರು ನಿದರ್ಶನಗಳಲ್ಲಿ ಅನಿಶ್ಚಿತತೆಗಳು ಸಂಭವಿಸಬಹುದು ಎಂದು ನಾವು ಗುರುತಿಸಿರುವ ಹಿಂದಿನ ಯೋಜನೆಗಳ ಅಧ್ಯಯನದೊಂದಿಗೆ ನಾನು ನಿಮಗೆ ಮೂರು ಸ್ಥಳಗಳನ್ನು ತೋರಿಸಿದ್ದೇನೆ ಆದ್ದರಿಂದ ಬಲವರ್ಧನೆಯ ಕೆಲಸವು ಸಂಭವಿಸಬಹುದು ಅಥವಾ ನಾನು ನಿಮಗೆ ಹೇಳಿದಂತೆ ಒಂದು ಲಿಂಕ್ ಮಾತ್ರ ಕೆಲಸ ಮಾಡಬಹುದು ಅಥವಾ ಬಲವರ್ಧನೆಯ ವೈಫಲ್ಯಗಳು ಸಂಭವಿಸಬಹುದು ಈಗ ಬಲವರ್ಧನೆಯ ವೈಫಲ್ಯಗಳು ಸಂಭವಿಸಿದಾಗ ಪುನಃ ಕೆಲಸ ಮಾಡಬೇಕಾಗಿದೆ ಆದ್ದರಿಂದ ಮತ್ತೆ ಬಲವರ್ಧನೆಯ ಕಾರ್ಯವನ್ನು ರವಾನಿಸಬೇಕಾಗಿದೆ ಅಥವಾ ಬಲವರ್ಧನೆಗಳ ಕಳಪೆ ಗುಣಮಟ್ಟದಿಂದಾಗಿ ಅಥವಾ ಭೂಕುಸಿತ ಸಂಭವಿಸಿ ನನ್ನ ಬಲವರ್ಧನೆಯನ್ನು ಕುಸಿಯಿತು ನಂತರ ಭೂಕುಸಿತವನ್ನು ಪುನಃ ತೆರವುಗೊಳಿಸಬೇಕಾಗಿದೆ ಮತ್ತೆ ಉತ್ಖನನ ಮಾಡಬೇಕು ಮತ್ತು ಈ ಎಲ್ಲಾ ಕೆಲಸಗಳು ನಡೆಯಬೇಕಾಗಿದೆ ಮತ್ತು ಮುಂದುವರಿಯಿರಿ ನಂತರ ಬಲವರ್ಧನೆ ಮುಗಿದ ನಂತರ ನಾವು ಶಟ್ಟರಿಂಗ್ ಕೆಲಸಕ್ಕೆ ಹೋಗುತ್ತೇವೆ ಇದು ಪ್ರಾಥಮಿಕವಾಗಿ ಮತ್ತು ನಿರ್ಣಾಯಕವಾಗಿದೆ ಶಟರ್ ಮಾಡಲು ನನಗೆ ಕಾಂಕ್ರೀಟ್ ಲೈನ್ ಮರು ತೆರವುಗೊಳಿಸುವಿಕೆ ಮತ್ತು ಮಿಶ್ರಣದ ದುರಸ್ತಿ ಅಥವಾ ಮಿಶ್ರಣದ ಸೆಟ್ಟಿಂಗ್ ಅಗತ್ಯವಿದೆ ಆದ್ದರಿಂದ ನಾನು ಸಿದ್ಧವಾಗಲು ಎಲ್ಲಾ ವಿಷಯಗಳು ಬೇಕಾಗುತ್ತವೆ ಮತ್ತು ನಂತರ ನಾನು ಕಾಂಕ್ರೀಟ್ ರೇಖೆಗಳನ್ನು ಹಾಕುವುದರೊಂದಿಗೆ ಮಾತ್ರ ಹೋಗಬೇಕಾಗಿದೆ ಈಗ ಕಾಂಕ್ರೀಟ್ ರೇಖೆಗಳೊಂದಿಗೆ ನಾನು ಮತ್ತೆ ವಿಫಲವಾಗಬಹುದು ಮಳೆ ಅಥವಾ ಹಿಮ ಇದ್ದಾಗ ಕಾಂಕ್ರೀಟ್ ಸಂಭವಿಸಬಹುದು ನಂತರ ಯಾವ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕೆಂದು ನನಗೆ ತಿಳಿದಿದೆ ಕೆಲವೊಮ್ಮೆ ಕಾಂಕ್ರೀಟ್ ಮಾಡುವಾಗ ಅಡೆತಡೆಗಳು ಆಗದಿರಬಹುದು ಆದ್ದರಿಂದ ಕಾಂಕ್ರೀಟ್ ನಡೆಯುತ್ತದೆ ಮತ್ತು ಕಾಂಕ್ರೀಟಿಂಗ್ ಸಂಭವಿಸಿಲ್ಲ ಆದ್ದರಿಂದ ಇದು ಅಡೆತಡೆಯಿಲ್ಲದೆ ಕಾಂಕ್ರೀಟ್ ಆಗುತ್ತಿದೆ ಮತ್ತು ಮಳೆ ಅಥವಾ ಹಿಮದಿಂದಾಗಿ ಕಾಂಕ್ರೀಟ್ ವಿಫಲವಾಗಿದೆ ಈಗ ಇಲ್ಲಿ ಏನಾಗುತ್ತದೆ ಈಗ ಇದು ಗುರಿ ಸಾಧಿಸಿದ ಹಂತಕ್ಕೆ ಹೋಗಿದೆ ಈಗ ಸ್ಥಳೀಯ ಜನರು ಅಥವಾ ಏನಾದರೂ ಕಾರಣ ಅಡಚಣೆ ಇದ್ದರೆ ಗುರಿ ಸಾಧಿಸಲಾಗಿಲ್ಲ ಮತ್ತು ನಂತರ ಈ ನೆಟ್ವರ್ಕ್ ಕುಣಿಕೆಗಳಲ್ಲಿ ಹೋಗಬೇಕಾಗುತ್ತದೆ PCC ವಿಫಲಗೊಳ್ಳುವ ಸಂಭವನೀಯತೆ ಏನು ಎಂದು ನೀವು ಸಂಭವನೀಯತೆಯ ಮೌಲ್ಯವನ್ನು ನೀಡಿದಾಗ ಅಥವಾ ನೀವು ನೆಟ್ವರ್ಕ್ಗೆ ಡಂಪ್ ಮಾಡುವ ಸಂಭವನೀಯ ಮೌಲ್ಯಗಳಿಗೆ ಅನುಗುಣವಾಗಿ ನಿಮ್ಮ ಬಲವರ್ಧನೆಗಳು ವಿಫಲವಾಗಬಹುದು ಆಗ ಏನಾಗುತ್ತದೆ ಎಂದರೆ ಅವಧಿಗಳನ್ನು ಲೆಕ್ಕಹಾಕಬಹುದು ಆದರೆ ಇನ್ನೂ ಈ ಅವಧಿಯ ಲೆಕ್ಕಾಚಾರದಲ್ಲಿ ಯಾವುದೇ ಕೆಲಸ ಮಾಡಿಲ್ಲ ಆದರೆ ಸಂಭವನೀಯ ಶಾಖೆಗಳು ಮತ್ತು ಬೇರುಗಳ ಮೇಲೆ ನೆಟ್ವರ್ಕ್ ಅನ್ನು ಸೆಳೆಯಲು ಇದು ನಿಮಗೆ ಸಹಾಯ ಮಾಡುತ್ತದೆ ಆದ್ದರಿಂದ ಇದನ್ನು ಪ್ರಿಟ್ಜ್ಕರ್ ರಚಿಸಿದ್ದಾರೆ ಈಗ ಮುಂದುವರಿಯಿರಿ ಆದ್ದರಿಂದ ಮುಖ್ಯವಾಗಿ ನೀವು ನೋಡಿದ್ದರೆ ನಾವು ಮೊದಲ ಕೆಲವು ತರಗತಿಗಳಲ್ಲಿ CPM ಮತ್ತು PDM ಅನ್ನು ತುಂಬಾ ಕಲಿತಿದ್ದೇವೆ ಈಗ PDM ಅಥವಾ CPMಗೆ ಹಿಂದೆ ನಾವು ಚರ್ಚಿಸಿದ ಬಾರ್ ಚಾರ್ಟ್ಗಳನ್ನು ಹೊಂದಿದ್ದೇವೆ ನಂತರ ನಾವು ತಪ್ಪಿಸಿಕೊಂಡ PERT ಹೊಂದಿದ್ದೇವೆ CPMಗೆ ಪ್ರಗತಿಗಳು ನಾವು GPM ಅನ್ನು ನೋಡಿದ್ದೇವೆ PERT ಗೆ ಪ್ರಗತಿಗಳು ನಾವು ನೋಡಿದ್ದೇವೆ ಮುಂದಿನದು ನಿಮ್ಮ PDM ಸಂಬಂಧಗಳು ಮತ್ತು PDMಗೆ ಪ್ರಗತಿಗಳು ನಾವು ಇದನ್ನು BDM ಅಥವಾ ನಿಮ್ಮ RDM ಎಂದು ಹೇಳಬಹುದು ಸಂಬಂಧ ರೇಖಾಚಿತ್ರ ವಿಧಾನ ಮತ್ತು ಬೀಲೈನ್ ರೇಖಾಚಿತ್ರ ವಿಧಾನವನ್ನು ಸಾಮಾನ್ಯವಾಗಿ ಪ್ರಗತಿಯೆಂದು ಕರೆಯಲಾಗುತ್ತದೆ ಬೀಲೈನ್ಸ್ಗಳು ಬಹು ಸಂಬಂಧಗಳನ್ನು ಪ್ರತಿನಿಧಿಸುವುದು ಮತ್ತು ನೀವು ನೆಟ್ವರ್ಕ್ನಲ್ಲಿ ಸಂಪನ್ಮೂಲ ಅವಲಂಬನೆಯನ್ನು ತೋರಿಸಲು ಬಯಸಿದಾಗ RDM ಚಿತ್ರವನ್ನು ಪ್ಲೇ ಮಾಡಬಹುದು ಇವುಗಳೆಲ್ಲವೂ ಪ್ರಗತಿಗಳು ಎಂದು ಕರೆಯಲ್ಪಡುತ್ತವೆ ಈಗ ನೀವು ಹೆಚ್ಚಿನ ಮಾಹಿತಿಯನ್ನು ಪ್ರತಿನಿಧಿಸಲು ಬಯಸಿದರೆ BDM ನೆಟ್ವರ್ಕ್ನಲ್ಲಿಯೇ ಕೆಲವು ಸಂಶೋಧಕರು ತಮ್ಮ ನೆಟ್ವರ್ಕ್ ಅನ್ನು ನಿರಂತರ ಮತ್ತು ಪಾಯಿಂಟ್ ಟು ಪಾಯಿಂಟ್ ರಿಲೇಶನ್ ಅಭಿವೃದ್ಧಿಪಡಿಸಿದ್ದಾರೆ ಇದನ್ನು ಹಜ್ದು ಮಿಕ್ಲೋಸ್ ಹಜ್ದು ಅಭಿವೃದ್ಧಿಪಡಿಸಿದ್ದಾರೆ ಮತ್ತು ಅವರು ಏನು ಹೇಳುತ್ತಾರೆ ನಾನು ಚಟುವಟಿಕೆಯನ್ನು ಹೊಂದಿದ್ದೇನೆ ಇದು ನೀವು ಅರ್ಥಮಾಡಿಕೊಳ್ಳುವಂತಹ ದಂತಕಥೆಯಾಗಿದೆ ದಂತಕಥೆಯು ಚಟುವಟಿಕೆ ಮತ್ತು ಅವಧಿಯ ಹೆಸರನ್ನು ಹೊಂದಿದೆ ಆದ್ದರಿಂದ ಇದು ಚಟುವಟಿಕೆಯ ಅವಧಿ 5 ಚಟುವಟಿಕೆ B ಅವಧಿ 10 ಚಟುವಟಿಕೆDಅವಧಿ 20 ಚಟುವಟಿಕೆ F ಅವಧಿ 20 ಮತ್ತು ವಿಭಿನ್ನ ರೀತಿಯ ಸಂಬಂಧಗಳನ್ನು ನೀಡಲಾಗಿದೆ ಎಂದು ಇದು ಹೇಳುತ್ತದೆ ಪಾಯಿಂಟ್ ಟು ಪಾಯಿಂಟ್ ರಿಲೇಶನ್ ಇದು ಪ್ರಾಥಮಿಕವಾಗಿ 1 ನೇ ಪಾಯಿಂಟ್ 2 ನೇ ಪಾಯಿಂಟ್ ಸಮಯದ ಅಂತರವನ್ನು ಹೇಳುತ್ತದೆ ನಿಮ್ಮ BDMನಲ್ಲಿ ನೀವು ಯಾವಾಗಲೂ ಎನ್ 1 ಮತ್ತು ಎನ್ 2 ಅನ್ನು ಹೊಂದಿದ್ದೀರಿ ಮತ್ತು ಸಮಯದ ಅಂತರದೊಂದಿಗೆ ನೀವು ಎನ್ 1 ಎನ್ 2 ಅನ್ನು ಹೊಂದಲು ಬಯಸಿದರೆ ನೀವು ಇದನ್ನು F ಎಸ್ ಮತ್ತು ಒ ಎಂದು ಗುರುತಿಸಬಹುದು ಪ್ರಾಥಮಿಕವಾಗಿ ಮೊದಲ ವಿಭಾಗವನ್ನು ಮುಗಿಸಿ ಎರಡನೇ ವಿಭಾಗ ಮತ್ತು ನಂತರ ಸಮಯದ ಮುನ್ನಡೆ ಅಥವಾ ಮಂದಗತಿ ಆದ್ದರಿಂದ F S O ಇಲ್ಲಿ ಪ್ರಾರಂಭಿಸಲು ಯಾವುದೇ ಮುಕ್ತಾಯವಿಲ್ಲ ಮತ್ತು ಇಲ್ಲಿ ಸಮಯ ವಿಳಂಬವಿಲ್ಲ ಆದ್ದರಿಂದ ಈ ಚಟುವಟಿಕೆಗಳನ್ನು ಮಾಡಿದ ನಂತರ ನೀವು ಪ್ರಾರಂಭಿಸಬೇಕು ಆದರೆ ಇಲ್ಲಿ ಒಂದು ದಿನದ ಚಟುವಟಿಕೆಯ ನಂತರ ನೀವು F ಗೆ ಮಾಹಿತಿಯನ್ನು ನೀಡಬಹುದು ಮತ್ತು ಯಾವುದೇ ತೂಕವಿಲ್ಲ ಆದ್ದರಿಂದ ಇದು ಪ್ರಾಥಮಿಕವಾಗಿ ಪ್ರಾರಂಭವಾಗುತ್ತದೆ ಮತ್ತು ನಂತರ ನನಗೆ 0 ಇದೆ ಆದ್ದರಿಂದ ಇಲ್ಲಿ ಯಾವುದೇ ವಿಳಂಬವಿಲ್ಲ ಈಗ ಇಲ್ಲಿ ಅವಧಿ ಮತ್ತು ದೂರವನ್ನು ಬರೆಯಲಾಗಿದೆ ಆದ್ದರಿಂದ X m ಇದು ಕೆಲಸದ ಅಂತರದ ಬಗ್ಗೆ ಮತ್ತು X ದಿನದ ಸಮಯದ ಅಂತರದ ಬಗ್ಗೆ ಮಾತನಾಡುತ್ತದೆ ಆದ್ದರಿಂದ ಈಗ ನೀವು ಬಾಣಗಳ ಮೇಲೆ F S O ಅನ್ನು ಹೊಂದಿರುವಾಗ ಅದು ಸಂಬಂಧವನ್ನು ಸೂಚಿಸುವ ಹಂತವಾಗಿದೆ ಮತ್ತು ನೀವು X ದಿನಗಳು ಅಥವಾ X ಮೀಟರ್ ಹೊಂದಿರುವಾಗ ಅದು ಸಮಯದ ಅಂತರ ಅಥವಾ ಕೆಲಸದ ಅಂತರದ ಬಗ್ಗೆ ಮಾತನಾಡುತ್ತದೆ ಇದು ನಾನು ಹೊಂದಿರುವ ಎರಡು ಚಟುವಟಿಕೆಗಳ ನಡುವೆ ಸಂಬಂಧಗಳು ನಿರಂತರವಾಗಿ ಸೂಚಿಸುತ್ತದೆ ನೀವು ಪುನರಾವರ್ತಿತ ಚಟುವಟಿಕೆಗಳ ನೀವು ಉಳಿಸಿಕೊಂಡಾಗ ಏನಾಗುತ್ತದೆ ಎಂದರೆ ನಾನು ಒಂದು ಸೆಕೆಂಡ್ ಯುನಿಟ್ ಮೂರನೇ ಯುನಿಟ್ ಮತ್ತು ಮುಂತಾದವುಗಳೊಂದಿಗೆ ಉತ್ಪನ್ನ ಮಾಡುತ್ತಿದ್ದೇನೆ ಮತ್ತು ಈ ಎಲ್ಲಾ ವಿಭಾಗಗಳ ನಡುವೆ ನಿರಂತರ ಮಧ್ಯಂತರವನ್ನು ಕಾಪಾಡಿಕೊಳ್ಳಲು ನೀವು ಬಯಸಿದರೆ ನಾನು ಸಮಯದ ಅಂತರವನ್ನು ಕಾಪಾಡಿಕೊಳ್ಳಬೇಕಾಗಬಹುದು ಅಥವಾ ಅದು ಅಂತರದ ಅಂತರವಾಗಿರಬಹುದು ಒಂದು ಮೀಟರ್ ಮುಂದೆ ನಾನು ನನ್ನ ಎಲ್ಲಾ ಉಪಕರಣಗಳನ್ನು ಇಟ್ಟುಕೊಳ್ಳಬಾರದು ಮತ್ತು ಕನಿಷ್ಠ ಒಂದು ಮೀಟರ್ ಕ್ಲಿಯರೆನ್ಸ್ ಇರಬೇಕು ನಂತರ ನೀವು ಅಲ್ಲಿ ಒಂದು ಮೀಟರ್ ಬರೆಯಬಹುದು ಅದು ಕೆಲಸದ ಅಂತರವನ್ನು ತೋರಿಸುತ್ತದೆ ಇಲ್ಲದಿದ್ದರೆ ಒಂದು ದಿನದ ನಂತರ ಚಟುವಟಿಕೆಗಳು ಪ್ರಗತಿಯಾಗಬೇಕು ನಂತರ ಉತ್ಖನನ ಮತ್ತು ಎರಡನೆಯ ಚಟುವಟಿಕೆಯ ಉದ್ದಕ್ಕೂ ನೀವು X ದಿನವನ್ನು ದೂರ ಬಫರ್ ಆಗಿ ನಿರ್ವಹಿಸಬಹುದು ಆದ್ದರಿಂದ ಪುನರಾವರ್ತಿತ ಚಟುವಟಿಕೆಗಳನ್ನು ತೋರಿಸಲು ಈ ತಂತ್ರವು ತುಂಬಾ ಸಹಾಯಕವಾಗಿದೆ ಏಕೆಂದರೆ ಈ ಸಂಶೋಧಕರು ಏನು ಹೇಳುತ್ತಾರೆಂದರೆ ವಾಸ್ತವದಲ್ಲಿ ನೀವು ನಿರಂತರ ಮತ್ತು ನಿರಂತರವಲ್ಲದ ಚಟುವಟಿಕೆಗಳನ್ನು ಹೊಂದಿರಬಹುದು ಆದ್ದರಿಂದ ನಿಮಗೆ ನಿರಂತರ ಅಥವಾ ಪುನರಾವರ್ತಿತ ಭಾಗಗಳ ಚಟುವಟಿಕೆಗಳ ಜೊತೆಗೆ ನಿರಂತರವಲ್ಲದ ವಿಭಾಗವನ್ನು ತೋರಿಸುವ ಪ್ರಾತಿನಿಧ್ಯ ಬೇಕು ಆ ಸಂದರ್ಭದಲ್ಲಿ ಇದು ತುಂಬಾ ಉಪಯುಕ್ತವಾಗಿದೆ ಮುಂದಿನದು LSM LSM ರೇಖೀಯ ವೇಳಾಪಟ್ಟಿ ವಿಧಾನ ನಿಯಮಿತ ತರಗತಿಯಲ್ಲಿ ನಾನು ನಿಮಗೆ ಸಮತೋಲನ ವಿಧಾನದ ಸಾಲಿನಲ್ಲಿ ವಿವರಿಸಿದ್ದೇನೆ ಆರಂಭಿಕ ಹಂತವನ್ನು ಪ್ರಾಥಮಿಕವಾಗಿ ತೋರಿಸಲು ನೀವು 2 ಬಾರ್ಗಳನ್ನು ಸೆಳೆಯಬೇಕು ವಿಭಾಗದ ಪ್ರಾರಂಭ ಮತ್ತು ವಿಭಾಗದಲ್ಲಿ ಮುಕ್ತಾಯವು ಆರಂಭಿಕ ಮತ್ತು ತಡವಾಗಿ ಎಂದು ಏನೂ ಇಲ್ಲ ಇದು ಯೂನಿಟ್ ಒನ್ ಶುರುವಾದಾಗ ಯೂನಿಟ್ ಒನ್ ಮುಗಿಯುತ್ತದೆ ಆದ್ದರಿಂದ ಇದು ಆಯತಾಕಾರದ ಪಟ್ಟಿಯಂತೆ ತೋರಿಸುತ್ತದೆ ಮತ್ತು ಕೊನೆಯ ಯುನಿಟ್ ಅನ್ನು ಇಲ್ಲಿ ಕಾಣುವವರೆಗೆ ಸಂಪೂರ್ಣ ಪ್ರಗತಿಯಾಗಿದೆ LSMನಲ್ಲಿ ಏನಾಗುತ್ತದೆ ಅದು ತೋರಿಸುತ್ತದೆ ಆದ್ದರಿಂದ ಪ್ರಾಥಮಿಕವಾಗಿ ಇದು ಒಂದು ಸಮತಲ ರೇಖೆಯನ್ನು ಮಾತ್ರ ತೋರಿಸುತ್ತದೆ ಮತ್ತು ಅಡ್ಡಲಾಗಿ ಒಲವು ತೋರಿಸುತ್ತದೆ ಆದ್ದರಿಂದ ಪ್ರಾಥಮಿಕವಾಗಿ ನಾನು 3 ಚಟುವಟಿಕೆಗಳನ್ನು A B ಮತ್ತು C ಎಂದು ತೆಗೆದುಕೊಂಡಿದ್ದೇನೆ ಮತ್ತು ಇದು ಚಟುವಟಿಕೆಗಳ ಅವಧಿಯಾಗಿದೆ ಮತ್ತು ಇದು 1 2 3 4 ಘಟಕಗಳನ್ನು ತೋರಿಸುತ್ತದೆ ಆದ್ದರಿಂದ ನಾನು ಚಟುವಟಿಕೆಯನ್ನು ಹೊಂದಿದ್ದೇನೆ ಮುಖ್ಯವಾಗಿ ನಾನು ಇಲ್ಲಿ ಆಯತವನ್ನು ಹೊಂದಿದ್ದೇನೆ ಇದು ಮೊದಲ ಘಟಕವನ್ನು ಸರಿಯಾಗಿ ಮಾಡಿದ ಸಮಯವನ್ನು ತೋರಿಸುತ್ತದೆ ಆದ್ದರಿಂದ ನಾನು ಒಂದು ರೇಖೆಯನ್ನು ಎಳೆಯುವಾಗ 1 ನೇ ಘಟಕವು ಅದನ್ನು 3 ದಿನಗಳಲ್ಲಿ ಮುಗಿಸುತ್ತಿದ್ದೇನೆ 2 ನೇ ಘಟಕವನ್ನು ನಾನು 6 ದಿನಗಳಲ್ಲಿ ಮುಗಿಸುತ್ತಿದ್ದೇನೆ 3 ನೇ ಘಟಕವನ್ನು ನಾನು 9 ದಿನಗಳಲ್ಲಿ ಮುಗಿಸುತ್ತಿದ್ದೇನೆ ಮತ್ತು ಹೀಗೆ ಹೇಳುತ್ತದೆ ಆದ್ದರಿಂದ 0 ಇಂದ 3 3 ರಿಂದ 6 ನಿಮ್ಮ LSM ವೇಳಾಪಟ್ಟಿಗಳನ್ನು ನೀವು ಹೇಗೆ ಪ್ರತಿನಿಧಿಸಬೇಕು ಅಥವಾ ವ್ಯಾಖ್ಯಾನಿಸಬೇಕು ಈಗ ಇಲ್ಲಿಗೆ ಹಿಂದಿನ ಎಲ್ ಓ ಬಿLOBನಲ್ಲಿ ದೂರ ಬಫರ್ ಸಹ ಇದೆ ನಾವು ಸ್ಟಾರ್ಟ್ ಬಫರ್ ಅಥವಾ ಎಂಡ್ ಬಫರ್ ಮೂಲಕ ಬಫರ್ ಅನ್ನು ತೋರಿಸಿದ್ದೇವೆ ಅದೇ ಸಂದರ್ಭದಲ್ಲಿ ಇಲ್ಲಿ ನಾವು LSMನಲ್ಲಿ ಬಫರ್ಗಳನ್ನು ತೋರಿಸಬೇಕಾಗಿದೆ ಈಗ ಏನಾಗುತ್ತದೆ ಪುನರಾವರ್ತಿತ ಚಟುವಟಿಕೆಗಳಿಗೆ ಮಾತ್ರ ನಿರ್ದಿಷ್ಟವಾದ ತಂತ್ರಾಂಶಗಳಿವೆ ನಾವು ಅದರತ್ತ ಸಾಗುತ್ತಿದ್ದೇವೆ ಆದರೆ ಚಟುವಟಿಕೆಯ ಪೂರ್ಣಗೊಳಿಸುವಿಕೆಯ ಪುನರಾವರ್ತಿತ ವಿಸ್ತರಣೆಯಲ್ಲಿ ಪುನರಾವರ್ತಿತವಲ್ಲದ ಭಾಗಗಳೂ ಇರಬಹುದು ಇದು ಸಮಯ ಸರಪಳಿ ರೇಖಾಚಿತ್ರ ಎಂದು ನಾವು ಕರೆಯುವ ಹೊಸ ತಂತ್ರವಲ್ಲ ಇದು ತುಂಬಾ ಹಳೆಯ ತಂತ್ರವಾಗಿದ್ದು ಅದು ನಿಮ್ಮ LOB ಅನ್ನು ಸರಿಪಡಿಸಿದ ತಕ್ಷಣ ಬಂದಿತು ಇದರೊಂದಿಗೆ ಹಲವು ಪರಿಭಾಷೆಗಳು ಬಂದವು ಆಗ ನೆಟ್ವರ್ಕ್ನ CPM ರೂಪ ಮಾತ್ರ ಅಸ್ತಿತ್ವಕ್ಕೆ ಬಂದಿತು ಆದ್ದರಿಂದ ಈ ಎಲ್ಲಾ ತಂತ್ರಗಳು CPM ವೇಳಾಪಟ್ಟಿಗಳಿಗೆ ಮುಂಚೆಯೇ ಬಂದಿವೆ ಆದ್ದರಿಂದ ಸಮಯ ಸರಪಳಿ ರೇಖಾಚಿತ್ರವು ಸಮಯ ಮತ್ತು ಸರಪಳಿಯ ಬಗ್ಗೆ ಮಾತನಾಡುತ್ತದೆ ಈಗ ನಾವು ಪುನರಾವರ್ತಿತ ಚಟುವಟಿಕೆಗಳಲ್ಲಿ ತೊಡಗಿದ್ದೇವೆ ಆದ್ದರಿಂದ ನನ್ನ ವಿಸ್ತರಣೆಯಂತೆ ನಾನು ಅವಧಿಯನ್ನು ಹೊಂದಿದ್ದೇನೆ ಮತ್ತು ಇಡೀ ಸರಣಿಗಳಲ್ಲಿ ಈ ಚಟುವಟಿಕೆಗಳು ಎಲ್ಲಿ ನಡೆಯಲಿವೆ ಎಂದು ನಾನು ತಿಳಿದಿರಬೇಕು ನಾನು 200 ದಿನಗಳ ಅವಧಿಯನ್ನು ಹೊಂದಿದ್ದೇನೆ ಮತ್ತು ನೀವು ಉತ್ಖನನ ಹೇಳುತ್ತಿರುವಾಗ ಅದು ವಿಸ್ತಾರವಾಗಿ ತೆಗೆದುಕೊಳ್ಳುತ್ತದೆ ಆದರೆ ನೀವು 60 ರಿಂದ 80 ನೇ ದಿನವನ್ನು ತಿಳಿದುಕೊಳ್ಳಬೇಕು ಈ ಉತ್ಖನನವು ಯಾವ ವಿಸ್ತರಣೆಯ ಮೇಲೆ ನಡೆಯುತ್ತಿದೆ ಮತ್ತು ನಿರ್ದಿಷ್ಟ ಹಂತದಲ್ಲಿ ಇತರ ಚಟುವಟಿಕೆಗಳು ಎಲ್ಲಿ ನಡೆಯುತ್ತಿವೆ ಸಮಯದ ಆದ್ದರಿಂದ ಮುಖ್ಯವಾಗಿ ಚೈನೇಜ್ ಇಡೀ ವಿಭಾಗ ಅಥವಾ ದೂರವಾಗಿದೆ ನಿಮ್ಮ ಸಮಯವನ್ನು ನಾನು ಪ್ರತಿನಿಧಿಸುತ್ತಿದ್ದೇನೆ ಎಂದು ನಾನು ಹೇಳುತ್ತೇನೆ ನಿಮ್ಮ ರಸ್ತೆ ಯೋಜನೆಗಳು ಸೇತುವೆಗಳು ಸುರಂಗಗಳು ಮುಂತಾದ ಎಲ್ಲಾ ಪುನರಾವರ್ತಿತ ಯೋಜನೆಗಳಿಗೆ ಇದನ್ನು ವ್ಯಾಪಕವಾಗಿ ಬಳಸಲಾಗುತ್ತದೆ ಮತ್ತು ಚಟುವಟಿಕೆಗಳ ಕ್ರಮ ಚಟುವಟಿಕೆಗಳ ಸ್ಥಳ ನಡೆಯುವಿಕೆ ಮತ್ತು ಇತ್ಯಾದಿಗಳನ್ನು ತಿಳಿದುಕೊಳ್ಳುವುದು ಸುಲಭ ವಿಶಾಲವಾಗಿ ಸಂಶೋಧಕರು ನಾಲ್ಕು ರೀತಿಯ ಚಟುವಟಿಕೆಯನ್ನು ವರ್ಗೀಕರಿಸಿದ್ದಾರೆ ಒಂದು ಕಾಂಪ್ಯಾಕ್ಟ್ ಕಾಂಪ್ಯಾಕ್ಟ್ ಅನ್ನು ಸಾಮಾನ್ಯವಾಗಿ ಇಳಿಜಾರಿನ ರೇಖೆಯೊಂದಿಗೆ ತೋರಿಸಲಾಗುತ್ತದೆ ಈ ಉದಾಹರಣೆಗಳನ್ನು ನಾನು ಭೂಕಂಪದ ಸಹಾಯದಿಂದ ತೆಗೆದುಕೊಂಡಿದ್ದೇನೆ ಅಥವಾ ಬೇಲಿ ಹಾಕುವುದನ್ನು ತಡೆಯಬಹುದು ವಿಸ್ತೃತ ರೇಖೆಗಳು ನಾನು ಇಲ್ಲಿ ಸಮಾನಾಂತರ ಇಳಿಜಾರಿನ ರೇಖೆಗಳನ್ನು ಹೊಂದಿರಬಹುದು ಇದು ಮುಖ್ಯವಾಗಿ ಕಾಂಕ್ರೀಟ್ ನೆಲಗಟ್ಟು ತೋರಿಸುವುದು ಬಹುಶಃ ಅಲ್ಲಿ ಒಂದು ಅವಧಿ ಇದೆ ಮತ್ತು ಅದು ಸಂಪೂರ್ಣವಾಗಿ ನಡೆಯುವ ಚಟುವಟಿಕೆಯಂತೆ ನಂತರ ವ್ಯಾಪಕ ಚಟುವಟಿಕೆಗಳನ್ನು ಬ್ಲಾಕ್ಗಳಾಗಿ ತೋರಿಸಲಾಗುತ್ತದೆಉದಾಹರಣೆಗೆ ಭೂಮಿಯ ಕೆಲಸ ನಿಮ್ಮ ಹೆದ್ದಾರಿ ನಿರ್ಮಾಣದ ಉದ್ದಕ್ಕೂ ಭೂಕಂಪಗಳನ್ನು ಮಾಡಬಹುದು ಸರಪಳಿ ಪೂರ್ಣಗೊಳ್ಳುವವರೆಗೆ ನೀವು ಅದನ್ನು ಸಂಪೂರ್ಣ ಬ್ಲಾಕ್ನಂತೆ ತೋರಿಸಬೇಕಾಗಬಹುದು ಸ್ಟಾಟಿಕ್ ಪ್ರಾಥಮಿಕವಾಗಿ ಅದನ್ನು ಲಂಬ ಕಾಲಮ್ಗಳಲ್ಲಿ ತೋರಿಸುತ್ತದೆ ಇಡೀ ಹೆದ್ದಾರಿ ವಿಭಾಗದಲ್ಲಿ ನಾನು ಒಂದು ಅಥವಾ ಎರಡು ಸ್ಥಳಗಳಲ್ಲಿ ಮಾತ್ರ ಸೇತುವೆಯನ್ನು ಹೊಂದಿರಬಹುದು ಸೇತುವೆಗಳು ಜಂಕ್ಷನ್ಗಳು ಅಥವಾ ಸುರಂಗ ದಂಡಗಳು ಆದ್ದರಿಂದ ಕೆಲವೇ ಸ್ಥಳಗಳಲ್ಲಿ ಮಾತ್ರ ನಾನು ಲಂಬ ಕಾಲಮ್ಗಳನ್ನು ಹೊಂದಿರಬಹುದು ಮತ್ತು ಸೇತುವೆ ನಿರ್ಮಾಣ ಪೀರ್ಸ್ ಅಬಟ್ಮೆಂಟ್ಗಳು ಮತ್ತು ಮುಂತಾದವುಗಳನ್ನು ತೋರಿಸಬಹುದು ಮತ್ತು ಅದರೊಂದಿಗೆ ನಾನು ನನ್ನ ರೇಖಾಚಿತ್ರಗಳನ್ನು ಮುಚ್ಚುತ್ತಿದ್ದೇನೆ ಆದ್ದರಿಂದ ನಿರಂತರವಲ್ಲದ ಪ್ರಾತಿನಿಧ್ಯಗಳಲ್ಲಿ ಇವು ಮುಖ್ಯ ಲಕ್ಷಣಗಳಾಗಿವೆ ಮತ್ತು ನಿಮ್ಮ ಪುನರಾವರ್ತಿತ ಯೋಜನೆಗಳನ್ನು ತೋರಿಸಲು ಸಹಾಯ ಮಾಡುವ ನಿರ್ದಿಷ್ಟ ಸಾಫ್ಟ್ವೇರ್ ಇದೆ ಅದನ್ನು ನಾವು TILOS ಎಂದು ಕರೆಯುತ್ತೇವೆ ಆದ್ದರಿಂದ TILOS ಪ್ರಾಥಮಿಕವಾಗಿ ಸಮಯ ಸಂಪರ್ಕ ಸಾಫ್ಟ್ವೇರ್ ಆಗಿದೆ ಮತ್ತು ಇಲ್ಲಿ ನೀವು ನೋಡುತ್ತೀರಿ ಹೆದ್ದಾರಿ ಅಗಲೀಕರಣ ಯೋಜನೆಯಲ್ಲಿ ನಾವು ಈ ಹಿಂದೆ ಚರ್ಚಿಸಿದ ಉದಾಹರಣೆ ಇದು ಆದ್ದರಿಂದ ಇದು TILOSನಲ್ಲಿನ ಸ್ನ್ಯಾಪ್ಶಾಟ್ ಆಗಿದೆ ಆದ್ದರಿಂದ ನಾನು ಮಾರ್ಚ್ ಏಪ್ರಿಲ್ ನಂತರ ಮೇ ಹೊಂದಿದ್ದೇನೆ ನಾನು 10 ನೇ ವಾರದಿಂದ ಪ್ರಾರಂಭಿಸುತ್ತಿದ್ದೇನೆ ಮಾರ್ಚ್ 11 12 13 14 15 ಮತ್ತು ಮುಂತಾದವು ಆದ್ದರಿಂದ ಈ ವಾರಗಳು ಮತ್ತು ಪ್ರಾತಿನಿಧ್ಯದ ವರ್ಷ ಈಗ ಯೋಜನೆಯ 12 ನೇ ವಾರದಲ್ಲಿ ಉತ್ಖನನ ಕಾರ್ಯ ಪ್ರಾರಂಭವಾಗುತ್ತಿದೆ ಆದ್ದರಿಂದ ಇದು ಮಾರ್ಚ್ನಲ್ಲಿ ನಡೆಯುತ್ತಿದೆ ಮತ್ತು ಇದು ಯೋಜನೆಯ ಪ್ರಗತಿಯ 14 ನೇ ವಾರಕ್ಕೆ ಹತ್ತಿರದಲ್ಲಿದೆ ಅದು ಮಾರ್ಚ್ ಅಂತ್ಯದವರೆಗೆ ಇರಲಿದೆ ಇದು ಯೋಜನೆಯ ಪ್ರಗತಿಯ ವಾರ ಮತ್ತು ಇದು ನಿಮ್ಮ ತಿಂಗಳು ಈ ಸಂಪೂರ್ಣ ಕೆಲಸ ನಡೆಯುತ್ತಿರುವ ಸಂಬಂಧಿತ ತಿಂಗಳು ನಂತರ ಉತ್ಖನನ ಎಂಬಾಂಕ್ಮೆಂಟ್ ಇವೆಲ್ಲವೂ ನಿಮ್ಮ ನಿಯಮಿತ ಚಟುವಟಿಕೆಗಳನ್ನು ತೋರಿಸುವ ಸಮಾನಾಂತರ ಇಳಿಜಾರಿನ ರೇಖೆಗಳು ನೀವು ಇಲ್ಲಿ ನೋಡಿದರೆ ಕಾಂಪ್ಯಾಕ್ಟ್ ಚಟುವಟಿಕೆಗಳನ್ನು ಸಾಮಾನ್ಯವಾಗಿ ಇಳಿಜಾರಿನ ರೇಖೆಗಳಿಂದ ತೋರಿಸಲಾಗುತ್ತದೆ ಆದ್ದರಿಂದ ಇವೆಲ್ಲವೂ ನಿಮ್ಮ ಸಂಕ್ಷಿಪ್ತ ಚಟುವಟಿಕೆಗಳಾಗಿವೆ ಆದ್ದರಿಂದ ಮೊದಲ ಉತ್ಖನನ ನಂತರ ಅಣೆಕಟ್ಟು ಸಬ್ಗ್ರೇಡ್ ಗ್ರಾನುಲಾರ್ ಸಬ್ ಬೇಸ್ ಒದ್ದೆ ಮೆಕ್ಡ್ಯಾಮ್ ಮಿಶ್ರಣವಿದೆ ನಂತರ ನನ್ನ DBM ಇದೆ ನಂತರ ಇದು ನನ್ನ ಬಿಟುಮಿನಸ್ ಕಾಂಕ್ರೀಟ್ ಮಿಶ್ರಣವಾಗಿದೆ ಆದ್ದರಿಂದ ಇವೆಲ್ಲವನ್ನೂ ತೋರಿಸಲಾಗಿದೆ ಮುಂದಿನ ಹಂತಗಳಿಗೆ ಸಿಬ್ಬಂದಿ ಸಂಪರ್ಕವನ್ನು ಸಹ ತೋರಿಸಲಾಗಿದೆ ಏಕೆಂದರೆ ನಾನು ಚಟುವಟಿಕೆಗಳ ನಡುವೆ ಹಲವಾರು ಸಂಪನ್ಮೂಲಗಳನ್ನು ಹಂಚಿಕೊಳ್ಳುತ್ತಿದ್ದೇನೆ RDM ಮೋಡ್ಗಳಲ್ಲಿ ನಾವು ಇದನ್ನು ಚರ್ಚಿಸಿದ್ದೇವೆ ಈಗ TILOSನಲ್ಲಿ ಸಮಯ ಸರಪಳಿ ಪ್ರಾತಿನಿಧ್ಯಗಳನ್ನು ನೋಡಲು ನಾವು ಮುಂದುವರಿಯೋಣ ಇದು ಮತ್ತೆ ಅದೇ ಯೋಜನೆಯಲ್ಲಿ ಮಾತ್ರ ಟಿಲೋಸ್ ಸ್ನ್ಯಾಪ್ಶಾಟ್ ಆಗಿದೆ ಅಲ್ಲಿ ನನ್ನ ಹೆದ್ದಾರಿ ನಿರ್ಮಾಣವನ್ನು ಮುಂದುವರಿಸಲು ನಾನು ಸೇತುವೆಯನ್ನು ಕೂಡ ಬೆಳೆಸಿದ್ದೇನೆ ಆದ್ದರಿಂದ ಇವರೆಲ್ಲರೂ ಇಲ್ಲಿ ಗಿರಡ್ಡಿಗಳು ಗಿರ್ಡರ್ಗಳು ಪ್ರಾಥಮಿಕವಾಗಿ ವ್ಯಾಪಕವಾದ ಚಟುವಟಿಕೆಗಳಾಗಿವೆ ಇವುಗಳನ್ನು ಬ್ಲಾಕ್ಗಳಂತೆ ತೋರಿಸಲಾಗುತ್ತದೆ ಮತ್ತು ಅವು ಸಂಪೂರ್ಣ ಚೈನೇಜ್ ಅನ್ನು ಸರಿಯಾಗಿ ಆಕ್ರಮಿಸಿಕೊಳ್ಳುತ್ತವೆ ಬಹುತೇಕ ಚೈನೇಜ್ ಗಳಲ್ಲಿ ಸೇತುವೆ ಮತ್ತು ಹೆದ್ದಾರಿಗಳಲ್ಲಿ ಸಂಪೂರ್ಣ ನಿರ್ಮಾಣ ನಡೆಯುತ್ತಿದ್ದರೆ ವ್ಯಾಪಕ ಚಟುವಟಿಕೆಗಳಲ್ಲಿ ನೀವು ಇವೆಲ್ಲವನ್ನೂ ಗಿರ್ಡರ್ಗಳಲ್ಲಿ ತೋರಿಸಬೇಕಾಗಬಹುದು ಈ ರಾಶಿಗಳು ಎಲ್ಲಾ ಸ್ಥಿರ ಭಾಗಗಳಾಗಿವೆ ಅದು ಈ ನಿರ್ದಿಷ್ಟ ವಿಭಾಗದಿಂದ ಈ ನಿರ್ದಿಷ್ಟ ವಿಭಾಗಕ್ಕೆ ಮಾತ್ರ ಸಂಭವಿಸುತ್ತದೆ ಇಲ್ಲಿ ನೀವು ಚೈನೇಜ್ ಅನ್ನು ಸಹ ಹೊಂದಿರುತ್ತೀರಿ ಮತ್ತು ನಾನು ಅದನ್ನು ತೆಗೆಯಬೇಕು ಏಕೆಂದರೆ ನಾನು ಹೊಂದಿಲ್ಲ ಮತ್ತು ಅದನ್ನು ಸಂಪೂರ್ಣವಾಗಿ ಹಾಕಲು ಸಾಧ್ಯವಾಗಲಿಲ್ಲ ಸರಿ ಇದರ ಕೊನೆಯಲ್ಲಿ ನಾನು ಚೈನೇಜ್ ಅನ್ನು ಸಹ ಹೊಂದಿರಬಹುದು ಅದು 0 ಕಿಲೋಮೀಟರ್ 2 ಕಿಲೋಮೀಟರ್ 2 7 ಕಿಲೋಮೀಟರ್ ತೋರಿಸುತ್ತದೆ ಇದು 3 2 ಕಿಲೋಮೀಟರ್ ಇರಬಹುದು ಇವೆಲ್ಲವೂ ಸಂಭವಿಸಬಹುದು ಮತ್ತು ನೀವು ಇದನ್ನು ತಿಳಿಯುವಿರಿ ಈ ನಿರ್ದಿಷ್ಟ ದೂರದಿಂದ ಈ ನಿರ್ದಿಷ್ಟ ಅಂತರದವರೆಗೆ ನಾನು ನನ್ನ ಅಡಿಪಾಯವನ್ನು ಮಾಡುತ್ತಿದ್ದೇನೆ ಫೌಂಡೇಶನ್ ಈ ಸಮಯದಿಂದ ಈ ಸಮಯದವರೆಗೆ ನಡೆಯುತ್ತಿದೆ ಎರಡನೇ ಅಡಿಪಾಯವು ಈ ಸಮಯದಿಂದ ಈ ಸಮಯದವರೆಗೆ ನಡೆಯುತ್ತಿದೆ ಮತ್ತು ಇದು ಏಪ್ರಿಲ್ 3 ರಿಂದ 4 ನೇ ವಾರದಲ್ಲಿ ನಡೆಯುತ್ತಿದೆ ಆದ್ದರಿಂದ ಈ ಎಲ್ಲವನ್ನು ನೀವು ಸರಿಯಾಗಿ ನೋಡಿದಾಗ ಮಾತ್ರ ವ್ಯಾಖ್ಯಾನಿಸಬಹುದು ಆದ್ದರಿಂದ ಇದು ಇನ್ನೂ ದೃಶ್ಯೀಕರಣ ರೇಖಾಚಿತ್ರವಾಗಿದೆ ಮತ್ತು ಪುನರಾವರ್ತಿತ ನಿರ್ಮಾಣ ಯೋಜನೆಗಳ ವಿಶ್ಲೇಷಣಾ ಸಾಧನವಾಗಿದೆ ಅದು TILOS ಬಗ್ಗೆ ಎಲ್ಲಾ ಮಾಹಿತಿ ಆದ್ದರಿಂದ ಈಗ ನಾವು ಮೊದಲಿನಿಂದಲೂ ಸುತ್ತಿಕೊಳ್ಳುತ್ತಿದ್ದೇವೆ ಆದ್ದರಿಂದ ನಾವು ನೋಡಿದ ಮೊದಲ ನೆಟ್ವರ್ಕ್ ಅಲ್ಲದ ವೇಳಾಪಟ್ಟಿಗಳು ನಾವು ಮೊದಲು ನೋಡಿದ ನೆಟ್ವರ್ಕ್ ವೇಳಾಪಟ್ಟಿ CPM ಮತ್ತು PDM ಈಗ ನಾವು PERT GPM GERT ಮತ್ತು ಮುಂತಾದವುಗಳನ್ನು ಚರ್ಚಿಸಿದ್ದೇವೆ ಮತ್ತು ನಂತರ ನಾವು ಪುನರಾವರ್ತಿತ ನಿರ್ಮಾಣ ಯೋಜನೆಗಳಿಗೆ ತೆರಳಿದ್ದೇವೆ ನಿಯಮಿತ ತರಗತಿಯಲ್ಲಿ ನಾವು ಸಾಕಷ್ಟು ವಿವರವಾಗಿ ಚರ್ಚಿಸಿದ್ದೇವೆ ಈಗ ನಾನು ನಿಮಗೆ LSM ಮತ್ತು ಟೈಮ್ ಚೈನೇಜ್ ಚಾರ್ಟ್ಗಳನ್ನು ಪರಿಚಯಿಸಿದ್ದೇನೆ ಮತ್ತು ಈ ನೆಟ್ವರ್ಕ್ಗಳನ್ನು ಪ್ರತಿನಿಧಿಸಲು ತಿಳಿಯಲು ಈ ಟಿಲೋಸ್ ನಿಮಗೆ ಸಹಾಯ ಮಾಡುತ್ತದೆ ನಿಮ್ಮ CPM PDM ಬಾರ್ ಚಾರ್ಟ್ಗಳು ಮತ್ತು ಮುಂತಾದ ನಿಮ್ಮ ಹಿಂದಿನ ಎಲ್ಲಾ ವೇಳಾಪಟ್ಟಿಗಳಿಗೆ MS ಪ್ರಾಜೆಕ್ಟ್ ಅಥವಾ ಪ್ರಿಮಾವೆರಾ ಬಹಳ ಪ್ರಸ್ತುತವಾಗಿದೆ ತದನಂತರ TILOS ಎಲ್ಎಸ್ಎಮ್ಗೆ ತುಂಬಾ ಒಳ್ಳೆಯದು ಇದು LOB ಮಾಪಕಗಳನ್ನು ತೋರಿಸುವುದಿಲ್ಲ ಇದು LSM ಮತ್ತು ಟೈಮ್ ಚೈನೇಜ್ ಚಾರ್ಟ್ಗಳಂತೆ ಮಾತ್ರ ಬಳಸುತ್ತದೆ ಆದ್ದರಿಂದ ಈ TILOSನಲ್ಲಿ ಪುನರಾವರ್ತಿತ ಯೋಜನೆಗಳನ್ನು ತೋರಿಸಬಹುದು ಮುಂದಿನದು ನಾವು ಎಲ್ಲ ರೀತಿಯ ಚಟುವಟಿಕೆಗಳಿಗೆ ಹೋಗುತ್ತಿದ್ದೇವೆ ನಾವು ಎಲ್ಲಿದ್ದೇವೆ ಮತ್ತು ಇಲ್ಲಿಯವರೆಗೆ ನಾವು ಚರ್ಚಿಸಿದ್ದೇವೆ ಆದ್ದರಿಂದ ಸ್ವತಂತ್ರ ಚಟುವಟಿಕೆ ನಾವು ನೋಡಿದ ಅವಲಂಬಿತ ಚಟುವಟಿಕೆ ಅದು ಏನು ಎಂದು ನಮಗೆ ತಿಳಿದಿದೆ ಆದ್ದರಿಂದ ನಿಮ್ಮ CPM ಬಾರ್ ಚಾರ್ಟ್ಗಳು ನೀವು ಇಲ್ಲಿಯವರೆಗೆ ಚರ್ಚಿಸಿದ ಯಾವುದೇ ವಿಷಯಗಳು ಸ್ವತಂತ್ರ ಮತ್ತು ಅವಲಂಬಿತ ಚಟುವಟಿಕೆಗಳನ್ನು ನೋಡಿಕೊಳ್ಳುತ್ತವೆ ಮುಂದಿನದು ಅರೆ ಸ್ವತಂತ್ರ ಅರೆ ಸ್ವತಂತ್ರವೆಂದರೆ ಪರಿವರ್ತನೆ ಸಂಬಂಧವನ್ನು ಪ್ರಾರಂಭಿಸಲು ನೀವು ಮುಕ್ತಾಯದ ಕೊನೆಯವರೆಗೂ ಕಾಯಬೇಕಾಗಿಲ್ಲ ನೀವು ಯಾವುದೇ ಮಾಹಿತಿಯ ಮೇಲೆ ಯಾವುದೇ ಪಾಸ್ ಕಳುಹಿಸಲು ಸಿದ್ಧರಿದ್ದರೆ ಅಥವಾ ನಿಮ್ಮ ಹಿಂದಿನ ಪೂರ್ವಾಧಿಕಾರಿ ಮಧ್ಯದಲ್ಲಿ ಯಾವುದೇ ಸಮಯದಲ್ಲಿ ನಿಮ್ಮ ಕೆಲಸವನ್ನು ಪ್ರಾರಂಭಿಸಲು ನೀವು ಸಿದ್ಧರಿದ್ದರೆ ನಂತರ ನೀವು ಅರೆ ಸ್ವಾತಂತ್ರ್ಯ ಚಟುವಟಿಕೆ ಎಂಬ ಸಂಬಂಧವನ್ನು ಬಳಸಬಹುದು ನಿಮ್ಮ PDM ನಿಜವಾಗಿಯೂ ಅರೆ ಸ್ವತಂತ್ರ ಚಟುವಟಿಕೆಗಳನ್ನು ಪ್ರತಿನಿಧಿಸುತ್ತದೆ ಇದಕ್ಕೆ ನೀವು CPM ಬಳಸಬಹುದು ನೀವು PERT ಬಳಸಬಹುದು ಅಥವಾ ನೀವು ಬಾರ್ ಚಾರ್ಟ್ಗಳನ್ನು ಬಳಸಬಹುದು ಆದ್ದರಿಂದ ಇವೆಲ್ಲವೂ ಅದಕ್ಕೆ ಸಹಕಾರಿಯಾಗಿದೆ ನಾನು ಇಲ್ಲಿ ಪುನರಾವರ್ತಿತ ಚಟುವಟಿಕೆಗಳ ಬಗ್ಗೆ ಮಾತನಾಡುವುದಿಲ್ಲ ಮುಂದಿನದು ಪರಸ್ಪರ ಅವಲಂಬಿತ ಚಟುವಟಿಕೆ DSM ಪರಸ್ಪರ ಅವಲಂಬಿತ ಚಟುವಟಿಕೆಗಳನ್ನು ಪ್ರತಿನಿಧಿಸುವ ಪ್ರಬಲ ಸಾಧನವಾಗಿದೆ ಅದನ್ನು ನಾವು ಬಹಳ ವಿವರವಾಗಿ ನೋಡಿದ್ದೇವೆ ಮುಂದಿನದು ಬಹು ದ್ವಿಮುಖ ಮಾಹಿತಿ ಸಂಪರ್ಕಗಳು ಅಥವಾ ಬೀಲೈನ್ಗಳು ಮತ್ತು ಪರಿಚಯಿಸಲು BDM ಅತ್ಯಂತ ಶಕ್ತಿಯುತ ವಿಧಾನವಾಗಿದೆ ಮತ್ತು ನೀವು ಪುನರಾವರ್ತನೆಗಳು ಮತ್ತು BDM ಅನ್ನು ಬೆರೆಸಲು ಬಳಸಬಹುದು ನಂತರ BDM ಮುಖ್ಯವಾಗಿ ಪಾಯಿಂಟ್ ಟು ಪಾಯಿಂಟ್ ನಂತಿದೆ ಮತ್ತು ನೀವು ದೂರ ಸಮಯ ಮತ್ತು ಮುಂತಾದವುಗಳಲ್ಲಿ ನಿರಂತರ ಸಂಬಂಧಗಳನ್ನು ಹೊಂದಲು ಬಯಸಿದರೆ ನೀವು ಅವು ಯಾವುವು ಪ್ರಾಧ್ಯಾಪಕ ಹಜ್ದು ನಿರಂತರ ಮತ್ತು ಪಾಯಿಂಟ್ ಟು ಪಾಯಿಂಟ್ ಸಂಬಂಧಗಳನ್ನು ಬಳಸಬೇಕಾಗಬಹುದು ಆದ್ದರಿಂದ ಈ ಎಲ್ಲಾ ವಿಧಾನಗಳು ನಾವು ಯಾವ ಸಾಧನಗಳನ್ನು ಬಳಸಬಹುದು ಮತ್ತು ಈ ಎಲ್ಲಾ ವಿಧಾನಗಳೊಂದಿಗೆ ವೇಳಾಪಟ್ಟಿಯನ್ನು ಹೇಗೆ ಮಾಡಬೇಕೆಂದು ನಿಮಗೆ ತಿಳಿದಿದೆ ಆದರೆ ಇವುಗಳನ್ನು ನೀವು ಅರ್ಥಮಾಡಿಕೊಳ್ಳಬೇಕಾದ ಒಂದು ವಿಷಯವೆಂದರೆ ಪ್ರಾಥಮಿಕವಾಗಿ ನೈಸರ್ಗಿಕ ಅತಿಕ್ರಮಣಗಳು ಎಂಬ ವರ್ಗೀಕರಣದ ಅಡಿಯಲ್ಲಿ ಬರುತ್ತದೆ ಅದರಲ್ಲಿ ಆ ಸಮಯದಲ್ಲಿ ಮಾಹಿತಿಯು ಸುಲಭವಾಗಿ ರವಾನಿಸಬಹುದು ಮತ್ತು ನೀವು ಆ ಜ್ಞಾನದಿಂದ ಮಾತ್ರ ವೇಳಾಪಟ್ಟಿ ಮಾಡುತ್ತಿದ್ದೀರಿ ಯಾವುದನ್ನಾದರೂ ಮುಂದಕ್ಕೆ ಅಥವಾ ಹಿಂದೆ ಮಾಹಿತಿಯನ್ನು ಬಿಡುಗಡೆ ಮಾಡಲು ನೀವು ಬಲ ಮತ್ತು ಚಟುವಟಿಕೆಗಳನ್ನು ತಿಳಿದುಕೊಳ್ಳಲು ಬಯಸಿದರೆ ಮತ್ತು ನಂತರ ನೀವು ಯೋಜನೆಯನ್ನು ನಿಗದಿಪಡಿಸಲು ಬಯಸಿದ್ದೀರಿ ಎಂದು ಭಾವಿಸೋಣ ನಂತರ ನೀವು ಬಲವಂತದ ಅತಿಕ್ರಮಣವನ್ನು ಮಾಡಬೇಕಾಗಬಹುದು ಬಲವಂತದ ಅತಿಕ್ರಮಣ ನಾನು ಈ ನಿರ್ದಿಷ್ಟ ಕೋರ್ಸ್ ಅನ್ನು ಸರಿಹೊಂದಿಸಲು ಹೋಗುವುದಿಲ್ಲ ಮತ್ತು ಆಸಕ್ತ ಸಂಶೋಧಕರು ಬಲವಂತದ ಅತಿಕ್ರಮಣದಲ್ಲಿ ಮಾತ್ರ ಸಂಶೋಧನಾ ಲೇಖನಗಳ ಮೂಲಕ ಹೋಗಬೇಕಾಗಬಹುದು ಆದ್ದರಿಂದ ಇವೆಲ್ಲವೂ ನಮ್ಮ ನೈಸರ್ಗಿಕ ಅತಿಕ್ರಮಣಗಳಾಗಿವೆ ಮತ್ತು ಈ ಎಲ್ಲಾ ತಂತ್ರಗಳನ್ನು ನಾವು ಇದೀಗ ನೋಡಿದ್ದೇವೆ ಈಗ ಎಲ್ಲವನ್ನೂ ಒಳಗೊಂಡಿದೆ ಕೆಲವು ವಿವರವಾಗಿ ಕೆಲವು ಕನಿಷ್ಠ ನಾನು ನಿಮಗೆ ಒಂದು ಕಲ್ಪನೆಯನ್ನು ನೀಡಿದ್ದೇನೆ ಆದ್ದರಿಂದ ಬಾರ್ ಚಾರ್ಟ್ಗಳಿಂದ ಪ್ರಾರಂಭಿಸಿ ನೀವು ಮೈಲಿಗಲ್ಲು ಚಾರ್ಟ್ ಬೇಲಿಯಿಂದ ಸುತ್ತುವರಿದ ಬಾರ್ ಚಾರ್ಟ್ ಲಿಂಕ್ಡ್ ಬಾರ್ ಚಾರ್ಟ್ ಕ್ರಮಾನುಗತ ಬಾರ್ ಚಾರ್ಟ್ ಮತ್ತು ಮುಂತಾದ ಎಲ್ಲಾ ಪ್ರಭೇದಗಳನ್ನು ಹೊಂದಿದ್ದೀರಿ ನಂತರ ಸಮಯ ಮಾಪನ ರೇಖಾಚಿತ್ರಗಳು ನೆಟ್ವರ್ಕ್ ವೇಳಾಪಟ್ಟಿಗಳು CPM PERT PDM ಪುನರಾವರ್ತಿತ ಯೋಜನೆಗಳು LoB LSM ಸಮಯ ಸರಪಳಿ ರೇಖಾಚಿತ್ರಗಳು GPM GERT BDM RDM DSMನಂತಹ ಇತರ ತಂತ್ರಗಳು ವಿಸ್ತರಣೆಯಾಗಿದೆ MS ಪ್ರಾಜೆಕ್ಟ್ ಮತ್ತು ಪ್ರಿಮಾವೆರಾ GPMಗಾಗಿ TILOS ನೆಟ್ಪಾಯಿಂಟ್ ಉಪಯೋಗಿಸಬಹುದು ಇದರೊಂದಿಗೆ ನಾನು ಇಂದಿನ ತರಗತಿಗಾಗಿ ನಿಲ್ಲುತ್ತಿದ್ದೇನೆ ಅದರೊಂದಿಗೆ ನಾವು ಈ ಕೋರ್ಸನ್ನು ಮುಗಿಸುತ್ತಿದ್ದೇವೆ